ಕೋನೀಯ ಅಳತೆಯ ಕುರಿತ ಮುಂದಿನ ಚರ್ಚೆಯ ವಿಷಯಕ್ಕೆ ಸುಸ್ವಾಗತ ಎಂಜಿನಿಯರಿಂಗ್ನಲ್ಲಿ ನಾವು ಸರಳ ರೇಖೆಯನ್ನು ಬರೆಯಲು ಮತ್ತು ವ್ರತ್ತ ಖ೦ಡವನ್ನು ಬರೆಯಲು ತಿಳಿದಿದ್ದೇವೆ ಆದ್ದರಿಂದ ನಾವು ಯಾವುದೇ ಸಂಕೀರ್ಣ ಜ್ಯಾಮಿತಿಯನ್ನು ಲೈನ್ ಗಳಾಗಿ ಮತ್ತು ಆರ್ಕ್ ಗಳಾಗಿ ವಿಂಗಡಿಸಬಹುದು ಇದನ್ನು ಬರೆಯಲು ನನಗೆ ತಿಳಿದಿದ್ದರೆ ನಾನು ಹೇಳುವ ಪ್ರಕಾರ ನಾನು ಯಾವುದೇ ಸಂಕೀರ್ಣ ರಚನೆಗಳನ್ನು ಬರೆಯಬಲ್ಲೆ ಅದೇ ಸಾದೃಶ್ಯದಲ್ಲಿ ನೀವು ಅದನ್ನು ಮಾಪನಗಳಿಗಾಗಿ ತೆಗೆದುಕೊಂಡರೆ ನಾನು ಸರಳ ರೇಖೆಯನ್ನು ಅಳೆಯಲು ತಿಳಿದಿದ್ದರೆ ಮತ್ತು ಕೋನ ಮತ್ತು ತ್ರಿಜ್ಯದ ದೃಷ್ಟಿಯಿಂದ ವ್ರತ್ತ ಖ೦ಡವನ್ನು ಅಳೆಯಲು ನನಗೆ ಸಾಧ್ಯವಾದರೆ ನನಗೆ ನೀಡಿದ ಯಾವುದೇ ಸಂಕೀರ್ಣ ಜ್ಯಾಮಿತಿಯನ್ನು ನಾನು ಅಳೆಯಬಹುದು ಆದ್ದರಿಂದ ಸಹಜವಾಗಿ ನೀವು ಕೋನೀಯವನ್ನು ಅಳೆಯಲು ಪ್ರಯತ್ನಿಸುತ್ತೀರಿ ಅಂದರೆ ನಿಮ್ಮ ವ್ಯವಸ್ಥೆ ಅನ್ನು ನೀವು ನಿರ್ಮಿಸಬೇಕು ಆದ್ದರಿಂದ ಆಂಗುಲರ್ ಮೆಜರ್ಮೆಂಟ್ಸ್ ಅಲ್ಲಿ ನಾವು ಎರಡು ವೈಶಿಷ್ಟ್ಯಗಳ ನಡುವೆ ಅಥವಾ ಎರಡು ರೇಖೆಗಳ ನಡುವಿನ ಆಂಗಲ್ ಕಡೆಗೆ ಹೆಚ್ಚು ಗಮನ ಹರಿಸುತ್ತೇವೆ ರೂಪಿಸಲಾದ ಕೋನವನ್ನು ಗೇರ್ಗಳಲ್ಲಿ ಬಳಸಬಹುದು ಇದನ್ನು ಥ್ರೆಡ್ಗಳಲ್ಲಿ ಬಳಸಬಹುದು ಥ್ರೆಡ್ ಪ್ರೊಫೈಲ್ ಮಾಪನ ಗಳಲ್ಲಿ ಬಳಸಬಹುದು ಇದನ್ನು ಜಿಗ್ಸ್ಗೂ ಬಳಸಬಹುದು ಆದ್ದರಿಂದ ಈ ಕೋನೀಯ ಮಾಪನವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುವ ಕೆಲವು ಸ್ಥಳಗಳು ಇವಾಗಿವೆ ನೀವು ಆಂಗುಲರ್ ಮೆಜರ್ಮೆಂಟ್ ನೋಡಿದರೆ ಇವುಗಳು ಕೆಲವು ಸಾಧನಗಳಾಗಿವೆ ಅದನ್ನು ನಾವು ಒಟ್ಟುಗೂಡಿಸುತ್ತೇವೆ ಅದನ್ನು ವಿವರವಾಗಿ ನೋಡುತ್ತೇವೆ ನೀವು ಇಲ್ಲಿ ನೋಡಬಹುದು ಒಂದು ಸ್ಕೇಲ್ ವ್ರತ್ತಖ೦ಡವು ಫ್ಲಾಟ್ ಪ್ಲೇಟ್ ಅಥವಾ ಫ್ಲಾಟ್ ಬೇಸ್ ಇದೆ ಇದು ಸಂಪೂರ್ಣ ಉಪಕರಣದ ಉಲ್ಲೇಖವಾಗಿದೆ ಈ ಉಲ್ಲೇಖವು ಮತ್ತೊಂದು ಉಲ್ಲೇಖಕ್ಕೆ ಬಟ್ ಆಗಿರಬೇಕು ಅದು ನಂತರ ಪರಿಪೂರ್ಣವಾಗಿರುತ್ತದೆ ನಂತರ ಕೋನಗಳನ್ನು ಅಳೆಯಲು ಪ್ರಾರಂಭಿಸಬಹುದು ಒಂದು ನಿರ್ದಿಷ್ಟ ಪ್ರಮಾಣಿತ ಉಲ್ಲೇಖದ ವಿರುದ್ಧ ಉಲ್ಲೇಖದ ಮೇಲ್ಮೈ ಬಟ್ ಆಗದಿದ್ದರೆ ಈ ಉಪಕರಣಗಳು ದೋಷವನ್ನು ನೀಡಲು ಪ್ರಯತ್ನಿಸುತ್ತವೆ ಏಕೆಂದರೆ ಇದು ಸಾಪೇಕ್ಷ ಅಳತೆಯಾಗಿದೆ ಎರಡು ಉಲ್ಲೇಖ ಸಮತಲದ ನಡುವೆ ದೋಷವಿದ್ದರೆ ಆ ಕೋನವು ನಿಮ್ಮ ಫಲಿತಾಂಶಕ್ಕೆ ಸೇರಿಸಲ್ಪಡುತ್ತದೆ ಆದ್ದರಿಂದ ಈ ವಿಷಯದಲ್ಲಿ ನಾವು ಮೊದಲ ಪರಿಚಯವನ್ನು ನೋಡೋಣ ನಂತರ ನಾವು ಪ್ರೊಟ್ರಾಕ್ಟರ್ಗಳನ್ನು ನೋಡೋಣ ಅದನ್ನು ನಾವು ಶಾಲಾ ವಯಸ್ಸಿನಿಂದಲೇ ಬಳಸಿದ್ದೇವೆ ಇದನ್ನು ಇನ್ನೂ ಬಳಸಲಾಗುತ್ತದೆ ನಂತರ ನಾವು ಸಾರ್ವತ್ರಿಕ ಬೆವೆಲ್ ಪ್ರೊಟ್ರಾಕ್ಟರ್ ಅನ್ನು ನೋಡುತ್ತೇವೆ ನಂತರ ಸೈನ್ ಬಾರ್ ಸೈನ್ ಸೆಂಟರ್ ಇಳಿಜಾರಿನ ಅಳತೆ ಸಾಮಾನ್ಯವಾಗಿ ಬಳಸುವ ಸ್ಪಿರಿಟ್ ಮಟ್ಟ ಕ್ಲಿನೋಮೀಟರ್ಗಳು ಮತ್ತು ಅಂತಿಮವಾಗಿ ಆಟೋಕಾಲಿಮೇಟರ್ ಅದನ್ನು ನಾವು ನಿಖರವಾದ ಆಂಗಲ್ ಅಳೆಯಲು ಬಳಸುತ್ತೇವೆ ಅದು ಸಮತಟ್ಟಾದ ಮೇಲ್ಮೈಯಲ್ಲಿದೆ ಆಂಗಲ್ ಮೊತ್ತವು ತಿಳಿದಾಗ ಅದನ್ನು ಡಿಗ್ರಿ ಗಳಾಗಿ ಪರಿವರ್ತಿಸಬಹುದು ಅದನ್ನು ಉದ್ದ ವನ್ನಾಗಿ ಪರಿವರ್ತಿಸಬಹುದು ಮತ್ತು ಮೈಕ್ರಾನ್ಗಳಾಗಿ ಪರಿವರ್ತಿಸಬಹುದು ಮತ್ತು ನೀವು ಫಲಿತಾಂಶಗಳನ್ನು ವರದಿ ಮಾಡಬಹುದು ವೃತ್ತಕ್ಕೆ ಸಂಬಂಧಿಸಿದಂತೆ ಪಡೆದ ಕೋನದ ಮಾನದಂಡವು ಮಾನವ ನಿರ್ಮಿತವಲ್ಲ ಆದರೆ ಪ್ರಕೃತಿಯಲ್ಲಿ ಅಸ್ತಿತ್ವದಲ್ಲಿದೆ ಒಬ್ಬರು ಇದನ್ನು ಡಿಗ್ರಿ ಅಥವಾ ರೇಡಿಯನ್ ಎಂದು ಕರೆಯಬಹುದು ಇದು ಘಟಕಗಳಾಗಿರುತ್ತದೆ ಮಾಪನಶಾಸ್ತ್ರ ದಲ್ಲಿ ನಾವು ಏನು ಮಾಡುತ್ತೇವೆ ಅದು ಅಳತೆಯ ವಿಜ್ಞಾನ ನಾವು ಪ್ರಮಾಣವನ್ನು ಹೊಂದಲು ಪ್ರಯತ್ನಿಸುತ್ತೇವೆ ಮತ್ತು ನಂತರ ನಾವು ಘಟಕಗಳನ್ನು ಹೊಂದಲು ಪ್ರಯತ್ನಿಸುತ್ತೇವೆ ಈ ಘಟಕಗಳು ಬಹಳ ಮುಖ್ಯ ಅದು ಮೈಕ್ರಾನ್ ಗಳಲ್ಲಿ ಆಗಿರಬಹುದು ಅಥವಾ ಇದು ರೇಡಿಯನ್ ಗಳಲ್ಲಿರಬಹುದು ಈಗ ಅದು ರೇಡಿಯನ್ಗಳಲ್ಲಿದ್ದರೆ ನೀವು ಪರಿವರ್ತಿಸಿ ಮತ್ತು ಅದನ್ನು ಮೈಕ್ರಾನ್ಗಳಲ್ಲಿ ರೇಖೀಯ ಪ್ರಮಾಣ ದಲ್ಲಿ ಪಡೆಯಬಹುದು ಮತ್ತು ಇದು ಪ್ರಮಾಣ ಇದನ್ನು ನೀಡಲಾಗಿದೆ ಆದ್ದರಿಂದ ಹತ್ತು ಮೈಕ್ರಾನ್ಗಳು ಹತ್ತು ಡಿಗ್ರಿ ನಾವು ರೇಖೀಯ ಅಳತೆಯನ್ನು ನೋಡಲು ಪ್ರಾರಂಭಿಸಿದಾಗ ನಾವು ಅದನ್ನು ಯಾವಾಗಲೂ ಮೈಕ್ರಾನ್ ಗಳು ಮಿಲಿಮೀಟರ್ ಮೀಟರ್ ವಿಷಯದಲ್ಲಿ ವರದಿ ಮಾಡಲು ಬಳಸುತ್ತೇವೆ ನಾವು ಕೋನವನ್ನು ಅಳೆಯಲು ಪ್ರಯತ್ನಿಸಿದಾಗ ನಾವು ಅದನ್ನು ಯಾವಾಗಲೂ ಡಿಗ್ರಿ ಮತ್ತು ರೇಡಿಯನ್ಗಳ ವಿಷಯದಲ್ಲಿ ವರದಿ ಮಾಡಲು ಪ್ರಯತ್ನಿಸುತ್ತೇವೆ ಈ ಡಿಗ್ರಿಯನ್ನು ತೆಗೆದುಕೊಂಡು ಅದನ್ನು ರೇಖೀಯ ಪ್ರಮಾಣ ದಲ್ಲಿ ಪರಿವರ್ತಿಸಲು ಬಯಸಿದರೆ ನಂತರ ಘಟಕಗಳನ್ನು ಡಿಗ್ರಿಯಿಂದ ಮೈಕ್ರಾನ್ ಗಳಿಗೆ ಅಥವಾ ಮಿಲಿಮೀಟರ್ ಗೆ ಪರಿವರ್ತಿಸಲು ಪ್ರಯತ್ನಿಸಬಹುದು ಇದನ್ನು ಡಿಗ್ರಿ ಅಥವಾ ರೇಡಿಯನ್ಸ್ ಎಂದು ಕರೆಯಬಹುದು ಆದರೆ ಇದು ವೃತ್ತಕ್ಕೆ ನೇರ ಸಂಬಂಧವನ್ನು ಹೊಂದಿದೆ ಎಂಬ ಅಂಶವು ಉಳಿದಿದೆ ಇದು ಅದರ ಒಂದು ಅಂಚಿನ ಸುತ್ತಲೂ ಚಲಿಸುವ ರೇಖೆಯ ಹೊದಿಕೆ ಆಗಿದೆ ಒಂದು ಪಾಯಿಂಟ್ ಅಲ್ಲಿ ಸಂಧಿಸುವ ಎರಡು ರೇಖೆಗಳ ನಡುವಿನ ಓಪನಿಂಗ್ ಆಗಿದೆ ಎಂದು ಕೋನವನ್ನುಆಂಗಲ್ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಎರಡು ರೇಖೆಗಳು ಎಂದಿಗೂ ಭೇಟಿಯಾಗದಿದ್ದರೆ ನೀವು ಆಂಗಲ್ವನ್ನು ಪಡೆಯುವುದಿಲ್ಲ ಆದ್ದರಿಂದ ನಾವು ಆಂಗಲ್ವನ್ನು ಅಳೆಯಲು ಬಯಸಿದಾಗ ಒಂದು ಹಂತದಲ್ಲಿ ಸಂಧಿಸುವುದು ಬಹಳ ಮುಖ್ಯವಾದ ಅಂಶವಾಗಿದೆ ಕೆಲವೊಮ್ಮೆ ಆಂಗಲ್ ಮಾಪನದ ಪ್ರಾಥಮಿಕ ಉದ್ದೇಶವೆಂದರೆ ಆಂಗಲ್ವನ್ನು ಅಳೆಯುವುದು ಅಲ್ಲ ಆದರೆ ಯಂತ್ರದ ಭಾಗದ ಜೋಡಣೆಯನ್ನು ನಿರ್ಣಯಿಸುವುದು ಉಪ ಅಸೆಂಬ್ಲಿ ಅಥವಾ ಸಂಪೂರ್ಣ ಉತ್ಪನ್ನವನ್ನು ರೂಪಿಸಲು ಈ ಹಲವಾರು ಭಾಗಗಳನ್ನು ಒಟ್ಟುಗೂಡಿಸಿದಾಗ ಅನೇಕ ಬಾರಿಆಂಗಲ್ ಅಳತೆ ಬಹಳ ಮುಖ್ಯ ತಪ್ಪಾದ ಜೋಡಣೆಯ ದೋಷಕ್ಕಾಗಿ ಆಂಗಲ್ ಓದುವಿಕೆಯನ್ನು ಅಳೆಯಲಾಗುತ್ತದೆ ಉದಾಹರಣೆಗೆ ಸ್ಪಿಂಡಲ್ ರನೌಟ್ ಸ್ಪಿಂಡಲ್ ರನೌಟ್ ಇದ್ದಾಗ ಅಥವಾ ವರ್ಕ್ ಪೀಸ್ ರನೌಟ್ ಆಗಿರುವಾಗ ಈ ಎಲ್ಲ ವಿಷಯಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಕೋನವನ್ನು ಅಳೆಯಲು ಸರಳ ಸ್ಕೇಲ್ಡ್ ಉಪಕರಣದಿಂದ ಸಂಕೀರ್ಣ ಪ್ರಕಾರಗಳವರೆಗೆ ವ್ಯಾಪಕವಾದ ಉಪಕರಣಗಳಿವೆ ಅವು ಲೇಸರ್ ಇಂಟರ್ಫೆರೋಮೀಟರ್ ತಂತ್ರಗಳನ್ನು ಉಪಯೋಗಿಸುತ್ತವೆ ವರ್ನಿಯರ್ ಪ್ರೊಟ್ರಾಕ್ಟರ್ ಒಂದು ಸಾಧನವಾಗಿದೆ ನಿರ್ದಿಷ್ಟ ವರ್ಕ್ ಪೀಸ್ ವಿರುದ್ಧ ಅವುಗಳನ್ನು ನಿಖರವಾಗಿ ಇರಿಸಲು ಮತ್ತು ರೀಡಿಂಗ್ ಅನ್ನು ಲಾಕ್ ಮಾಡಲು ಯಾಂತ್ರಿಕ ಬೆಂಬಲ ಅಥವಾ ಸರಳವಾಗಿ ಯಾಂತ್ರಿಕ ವ್ಯವಸ್ಥೆಯನ್ನು ಒದಗಿಸುತ್ತವೆ ಆದ್ದರಿಂದ ಈ ಎಲ್ಲಾ ವರ್ನಿಯರ್ ಕ್ಯಾಲಿಪರ್ನಲ್ಲಿ ನಾವು ಯಾವಾಗಲೂ ಲಾಕಿಂಗ್ ನಟ್ ಅಥವಾ ಲಾಕಿಂಗ್ ಸ್ಕ್ರೂ ಅನ್ನು ಹೊಂದಿರುತ್ತೇವೆ ಅದನ್ನು ನಾವು ಒಂದು ಕೋನದಲ್ಲಿ ಇಡುತ್ತೇವೆ ಮತ್ತು ನಂತರ ನಾವು ಅದನ್ನು ಲಾಕ್ ಮಾಡುತ್ತೇವೆ ಮತ್ತು ನಂತರ ಅದನ್ನು ವರ್ಕ್ ಪೀಸ್ ನಿಂದ ಹೊರತೆಗೆಯುತ್ತೇವೆ ತದನಂತರ ಅಳತೆ ಏನು ಎಂದು ನೋಡುತ್ತೇವೆ ಸ್ಪಿರಿಟ್ ಮಟ್ಟ ವನ್ನು ಸಹ ಸಾರ್ವತ್ರಿಕವಾಗಿ ಬಳಸಲಾಗುತ್ತದೆ ಉದಾಹರಣೆಗೆ ನೀವು ತುಂಬಾ ದೊಡ್ಡದಾದ ಮೇಲ್ಮೈ ಫಲಕವನ್ನು ಹೊಂದಿದ್ದೀರಿ ಮತ್ತು ಮೇಲ್ಮೈ ತಟ್ಟೆಯ ವಿಚಲನ ಏನೆಂದು ನೀವು ಅಳೆಯಲು ಬಯಸಿದರೆ ಸಾಮಾನ್ಯವಾಗಿ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಹಲವಾರು ಹಂತಗಳಲ್ಲಿ ಹಿಗ್ಗಿಸಲು ಪ್ರಯತ್ನಿಸುತ್ತೇವೆ ಮ್ಯಾಟ್ರಿಕ್ಸ್ ಅನ್ನು ರೂಪಿಸುತ್ತೇವೆ ಮತ್ತು ವ್ಯತ್ಯಾಸ ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಅಥವಾ ನಾವು ಏನು ಮಾಡುತ್ತಿದ್ದೇವೆಂದರೆ ನಾವು ಸ್ಪಿರಿಟ್ ಮಟ್ಟವನ್ನ ಬಳಸುತ್ತೇವೆ ಅದನ್ನು ಹಲವಾರು ಸ್ಥಳಗಳಲ್ಲಿ ಇಡುತ್ತೇವೆ ಮತ್ತು ಕೇಂದ್ರದಿಂದ ಎರಡೂ ಬದಿಗಳ ಕಡೆಗೆ ಕೋನದ ಒಲವು ಏನೆಂದು ನೋಡಿ ಅಲ್ಲಿಂದ ನಾವು ಹುಡುಕಲು ಪ್ರಯತ್ನಿಸುತ್ತೇವೆ ಕೋನ ಅಳತೆಯನ್ನು ಪಡೆಯುತ್ತೇವೆ ಕೋನದಿಂದ ಲೀನಿಯರ್ ಎರರ್ ಅಥವಾ ಸ್ಥಳಾಂತರ ಯಾವುದು ಎಂದು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ವಿವಿಧ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ತೊಲೆಗಳು ಮತ್ತು ಸ್ತ೦ಭ ಗಳಂತಹ ರಚನಾತ್ಮಕ ಪರಿಕರಗಳನ್ನು ಜೋಡಿಸಲು ಸ್ಪಿರಿಟ್ ಮಟ್ಟವು ಸಾರ್ವತ್ರಿಕ ಅನ್ವಯವನ್ನು ಹೊಂದಿದೆ ಬಹುಪಾಲು ಕಲ್ಲುಕುಟಿಗರು ಸಮತಟ್ಟಾದ ಮೇಲ್ಮೈ ಅನ್ನು ಅಳೆಯಲು ಸ್ಪಿರಿಟ್ ಮಟ್ಟವನ್ನು ಬಳಸುತ್ತಾರೆ ಸಾಂಪ್ರದಾಯಿಕ ಅಥವಾ ಎಲೆಕ್ಟ್ರಾನಿಕ್ ಕ್ಲಿನೋಮೀಟರ್ಗಳು ಸ್ಪಿರಿಟ್ ಮಟ್ಟದ ಮೂಲ ತತ್ವವನ್ನು ಬಳಸುವ ಸಾಧನಗಳಾಗಿವೆ ಆದರೆ ಹೆಚ್ಚಿನ ನಿರ್ಣಯಗಳೊಂದಿಗೆ ಅಂತಿಮವಾಗಿ ಉಪಕರಣಗಳ ಕುಟುಂಬಕ್ಕೆ ಸೇರಿದ ಕೊಲಿಮೇಟರ್ ಮತ್ತು ಆಂಗಲ್ ಡೆಕ್ಕೋರ್ಸ್ ಆಪ್ಟಿಕಲ್ ಸಾಧನಗಳನ್ನು ಆಂಗುಲರ್ ಮೆಜರ್ಮೆಂಟ್ಸ್ ಗೆ ಬಳಸಲಾಗುತ್ತದೆ ಇದು ಸರಳ ಪ್ರೊಟ್ರಾಕ್ಟರ್ ನಾವು ಅದನ್ನು ಕೇಂದ್ರದಲ್ಲಿ ಫಿಕ್ಸ್ ಮಾಡುತ್ತೇವೆ ಶಾಲಾ ದಿನಗಳಲ್ಲಿ ನಾವು ಇದನ್ನು ಬಳಸಿದ್ದೇವೆ ನಾವು ಕೇಂದ್ರದಲ್ಲಿ ಫಿಕ್ಸ್ ಮಾಡುತ್ತೇವೆ ಮತ್ತು ನಮ್ಮಲ್ಲಿ 0 ರಿಂದ 180 ರವರೆಗೆ ಕೋನವಿದೆ ನೀವು 0 ರಿಂದ 180 ಡಿಗ್ರಿಗಳವರೆಗೆ ಹೋಗಬಹುದು ಅಥವಾ 360 ಡಿಗ್ರಿಗಳವರೆಗೆ ಮುಂದುವರಿಯಬಹುದು ಕನಿಷ್ಟ ಎಣಿಕೆ 1 ಡಿಗ್ರಿ ಅದು ದೊಡ್ಡ ವ್ಯಾಸದ ಪ್ರೊಟ್ರಾಕ್ಟರ್ ಆಗಿದ್ದರೆ ನೀವು ಅರ್ಧ ಮಿಲಿಮೀಟರ್ ಅರ್ಧ ಡಿಗ್ರಿಯನ್ನು ಸಹ ಹೊಂದಬಹುದು ಉದಾಹರಣೆಗೆ ಉಪಕರಣದ ಮೇಲ್ಮೈ ವಸ್ತುವಿನ ಮೇಲ್ಮೈಗೆ ಸಮಾನಾಂತರವಾಗಿರಬೇಕು ಇದು ಬಹಳ ಮುಖ್ಯ ಉಪಕರಣದ ಮೇಲ್ಮೈ ಎಲ್ಲೆಲ್ಲಿ ಸ್ಥಳಾಂತರವಾಗಿದೆಯೋ ಅದು ವಸ್ತುವಿನ ಮೇಲ್ಮೈಗೆ ಸಮಾನಾಂತರವಾಗಿರಬೇಕು ಮತ್ತು ಪ್ರೊಟ್ರಾಕ್ಟರ್ನ ರೆಫರೆನ್ಸ್ ಲೈನ್ ವು ಕೋನದ ಉಲ್ಲೇಖ ರೇಖೆಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗಬೇಕು ಆದ್ದರಿಂದ ಇದು ತುಂಬಾ ಮಾನ್ಯ ಅಂಶವಾಗಿದೆ ಉಪಕರಣದ ಮೇಲ್ಮೈ ವಸ್ತುವಿನ ಮೇಲ್ಮೈಗೆ ಸಮಾನಾಂತರವಾಗಿರಬೇಕು ಪಾಯಿಂಟ್ ಸಂಖ್ಯೆ 1 ಮತ್ತು ಪ್ರೊಟ್ರಾಕ್ಟರ್ನ ಉಲ್ಲೇಖ ರೇಖೆಯು ಕೋನದ ಉಲ್ಲೇಖ ರೇಖೆಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗಬೇಕು ಸರಳ ಪ್ರೊಟ್ರಾಕ್ಟರ್ ಬಹಳಷ್ಟು ಮಿತಿಗಳನ್ನು ಹೊಂದಿದೆ ಅದನ್ನು ಬಳಸುವಾಗ ನಮಗೆಲ್ಲರಿಗೂ ತಿಳಿದಿದೆ ಆದಾಗ್ಯೂ ಕೆಲವು ಸೇರ್ಪಡೆ ಅಥವಾ ಸರಳವಾದ ಕಾರ್ಯವಿಧಾನವು ಮುಖ್ಯ ಸ್ಕೇಲ್ ಅಥವಾ ವರ್ನಿಯರ್ ಸ್ಕೇಲ್ ಮತ್ತು ತಿರುಗುವಂತಹ ಬ್ಲೇಡ್ ಅನ್ನು ಹಿಡಿದಿಟ್ಟುಕೊಳ್ಳುವದರಿಂದ ಇದನ್ನು ಬಹುಮುಖಿ ಯನ್ನಾಗಿ ಮಾಡಬಹುದು ಆದ್ದರಿಂದ ಇಲ್ಲಿ ಏನಾಗುತ್ತದೆ ನೀವು ಸಾಮಾನ್ಯವಾಗಿ ನಾವು ಏನು ಮಾಡುತ್ತಿದ್ದೇವೆಂದು ನೀವು ನೋಡಿದರೆ ನಾವು ಒಂದು ಕಾಗದದ ಮೇಲೆ ಡಾಟ್ ಉಲ್ಲೇಖವನ್ನು ಮಾಡುತ್ತೇವೆ ಅಲ್ಲಿನ ಪ್ರೊಟ್ರಾಕ್ಟರ್ ಡಾಟ್ ಅನ್ನು ಈ ಎರಡು ಉಲ್ಲೇಖಗಳಿಗೆ ಸರಿಹೊಂದಿಸುತ್ತೇವೆ ಮತ್ತು ಬರೆಯುತ್ತೇವೆ ನಾನು ಈ ಪ್ರೊಟ್ರಾಕ್ಟರ್ನ ಮೇಲೆ ಟ್ಯಾಂಜೆಂಟ್ ನ್ನು ಬರೆಯಲು ಬಯಸಿದ್ದೇನೆ ನಂತರ ಇದರ ಮೇಲೆ ಒಂದು ಸ್ಕೇಲ್ ಅನ್ನು ಇಡುವುದು ಅಸಾಧ್ಯ ಏಕೆಂದರೆ ಅದು ತ್ರಿಜ್ಯ ಮತ್ತು ಟ್ಯಾಂಜೆಂಟ್ ವು ಒಂದು ಸ್ಕೇಲ್ ಆಗಿದೆ ಆದ್ದರಿಂದ ಒಂದು ರೇಖೆಯು ಆರ್ಕ್ ದೊಂದಿಗೆ ಸಂಪರ್ಕದಲ್ಲಿರಲು ತುಂಬಾ ಕಷ್ಟಕರವಾಗಿರುತ್ತದೆ ಆದ್ದರಿಂದ ನೀವು ಕೇವಲ ಒಂದು ಬಿಂದುವನ್ನು ಪಡೆಯುತ್ತೀರಿ ಅದಕ್ಕೆ ಟ್ಯಾಂಜೆಂಟ್ ನ್ನು ಚಿತ್ರಿಸುವುದು ತುಂಬಾ ಕಷ್ಟ ಆದ್ದರಿಂದ ಅಂತಹ ಮಿತಿಗಳಿಂದ ಹೊರಬರಲು ನಾವು ಏನು ಮಾಡುತ್ತೇವೆಂದರೆ ನಾವು ಮೇನ್ ಸ್ಕೇಲ್ ನ್ನು ಲಗತ್ತಿಸುತ್ತೇವೆ ನಾವು ವರ್ನಿಯರ್ ಸ್ಕೇಲ್ ಮತ್ತು ರೋಟರಿ ಬ್ಲೇಡ್ ಅನ್ನು ಅಟ್ಯಾಚ್ ಮಾಡುತ್ತೇವೆ ಇದರಿಂದ ನೀವು ಅದನ್ನು ವರ್ಸಟೈಲ್ ಅಪ್ಪ್ಲಿಕೆಶನ್ಸ್ ಗೆ ಬಳಸಲು ಪ್ರಯತ್ನಿಸಬಹುದು ಎರಡು ವಿಧದ ಪ್ರೊಟ್ರಾಕ್ಟರ್ಗಳಿವೆ ಅವುಗಳು ಸುಧಾರಿತವಾಗಿವೆ ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಒಂದನ್ನು ಯೂನಿವರ್ಸಲ್ ಬೆವೆಲ್ ಪ್ರೋಟ್ರಕ್ಟರ್ ಎಂದು ಕರೆಯಲಾಗುತ್ತದೆ ಇನ್ನೊಂದು ಆಪ್ಟಿಕಲ್ ಬೆವೆಲ್ ಪ್ರೊಟ್ರಾಕ್ಟರ್ ಆದ್ದರಿಂದ ಯುನಿವರ್ಸಲ್ ಬೆವೆಲ್ ಪ್ರೊಟ್ರಾಕ್ಟರ್ ನಮ್ಮ ಸಂಯೋಜನೆಯ ಸೆಟ್ಗಿಂತ ವಿಭಿನ್ನವಾಗಿದೆ ಆದ್ದರಿಂದ ಈ ಎರಡು ವಿಭಿನ್ನವಾಗಿವೆ ದಯವಿಟ್ಟು ಗೊಂದಲಗೊಳ್ಳಬೇಡಿ ಯುನಿವರ್ಸಲ್ ಬೆವೆಲ್ ಪ್ರೊಟ್ರಾಕ್ಟರ್ ಇದು ಯುನಿವರ್ಸಲ್ ಬೆವೆಲ್ ಪ್ರೊಟ್ರಾಕ್ಟರ್ನಂತೆ ಕಾಣುತ್ತದೆ ಆದ್ದರಿಂದ ನೀವು ಬ್ಲೇಡ್ ಅನ್ನು ಹೊಂದಿರುತ್ತೀರಿ ಈ ಬ್ಲೇಡ್ ಸ್ಲಾಟ್ ಅನ್ನು ಹೊಂದಿರುತ್ತದೆ ಇಲ್ಲಿ ನೀವು ನೋಡಿದರೆ ಎಂಡ್ ಮಿಲ್ ನಿಂದ ತಯಾರಿಸಲ್ಪಟ್ಟ ಒಂದು ಸ್ಲಾಟ್ ಇದೆ ಆದ್ದರಿಂದ ಇದು 60 ಡಿಗ್ರಿ ಕೋನಗಳಲ್ಲಿದೆ ಮತ್ತು ಇಲ್ಲಿ ಅದನ್ನು ಬೇರೆ ಕೋನದಲ್ಲಿ ಕತ್ತರಿಸಿದ್ದಾರೆ ಅದು 45 ಡಿಗ್ರಿ ಆಗಿದೆ ಇದನ್ನು ಉಲ್ಲೇಖವನ್ನು ಇರಿಸಲು ಸಹ ಬಳಸಬಹುದು ನಂತರ ಈ ಬ್ಲೇಡ್ನಲ್ಲಿ ನೀವು ಉತ್ತಮವಾದ ಹೊಂದಾಣಿಕೆ ನಾಬ್ ನೋಡಬಹುದು ಪ್ರೊಟ್ರಾಕ್ಟರ್ ಅನ್ನು ಅದರ ಮೂಲಕ ಸ್ಲೈಡ್ ಮಾಡಬಹುದು ಆದ್ದರಿಂದ ಪ್ರೊಟ್ರಾಕ್ಟರ್ ಬ್ಲೇಡ್ ಕ್ಲಾಂಪರ್ನಿಂದ ಬ್ಲೇಡ್ಗೆ ಕ್ಲ್ಯಾಂಪ್ ಆಗಿದೆ ಮತ್ತು ಇದಕ್ಕೆ ಪ್ರತಿಯಾಗಿ ಇದನ್ನು ಜೋಡಿಸಲಾಗುತ್ತದೆ ಅಂದರೆ ಈ ರೇಖೆಯು ಪ್ಯಾರಲಲ್ ಆಗಿರುವುದನ್ನು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ಅಥವಾ ಅದು ಅಳತೆ ಮಾಡುವ ವಸ್ತುವಿನೊಂದಿಗೆ ಕೋಇನ್ಸಿಡೆನ್ಸ್ ಆಗುತ್ತದೆ ನಂತರ ನೀವು ಪ್ರೊಟ್ರಾಕ್ಟರ್ ಅನ್ನು ಹೊಂದಿರುತ್ತೀರಿ ಅದು ಕೆಳಭಾಗದಲ್ಲಿದೆ ಓದುವಲ್ಲಿ ಸ್ಪಷ್ಟತೆ ಹೊಂದಲು ಇಲ್ಲಿ ಭೂತಗನ್ನಡಿಯಿದೆ ಇಲ್ಲಿ ಲಗತ್ತಿಸಲಾದ ಲೆನ್ಸ್ ನ್ನು ನೀವು ನೋಡುತ್ತಿದ್ದೀರಿ ಮತ್ತು ಇಲ್ಲಿ ನೀವು ಉತ್ತಮವಾದ ನಾಬ್ ನೋಡುತ್ತಿದ್ದೀರಿ ಅದನ್ನು ಸ್ವಲ್ಪ ಮೇಲಕ್ಕೆ ಮತ್ತು ಕೆಳಕ್ಕೆ ಡಯಲ್ ಮಾಡಲು ಬಳಸಲಾಗುತ್ತದೆ ಮತ್ತು ನೀವು ಅ೦ಕಿ ಸ೦ಖ್ಯೆ ಮಾಹಿತಿ ಪಡೆಯುತ್ತೀರಿ ಇಲ್ಲಿ ಒಂದು ಉಲ್ಲೇಖ ಸಮತಲವಿದೆ ಈ ಉಲ್ಲೇಖ ಸಮತಲಕ್ಕೆ ಸಂಬಂಧಿಸಿದಂತೆ ನೀವು ಸಂಪೂರ್ಣ ಸ್ಕೇಲ್ ಅನ್ನು ಇರಿಸಬಹುದು ನೀವು ಬಯಸಿದರೆ ನೀವು ಇಲ್ಲಿ ವಸ್ತುವನ್ನು ಸಹ ಇರಿಸಬಹುದು ಅದು ಮತ್ತೆ ಅಕ್ಯೂಟ್ ಆಂಗಲ್ ಅಟ್ಯಾಚ್ಮೆಂಟ್ ಇದಾಗಿದೆ ಇದು 90 ಡಿಗ್ರಿ ಮತ್ತು ಇದು 30 ಡಿಗ್ರಿ ಆದ್ದರಿಂದ ನೀವು ಇಲ್ಲಿ ನೋಡಬಹುದು ಇವು ಕೋನಗಳು ಇವುಗಳನ್ನು ವರ್ಕ್ ಪೀಸ್ ನ್ನು ಇರಿಸಲು ಅಥವಾ ವರ್ಕ್ ಪೀಸ್ ನ್ನು ಡಯಲ್ ಮಾಡಿ ಸಮತಟ್ಟಾಗಿಸಲು ಬಳಸಲಾಗುತ್ತದೆ ತದನಂತರ ಅದನ್ನು ಇರಿಸಿ ನಂತರ ಓದುವಿಕೆಯನ್ನು ಅಳೆಯಲು ಪ್ರೊಟ್ರಾಕ್ಟರ್ ಅನ್ನು ತಿರುಗಿಸಿ ನಾವು ಇದನ್ನು ಒಂದು ಉಲ್ಲೇಖ ಮೇಲ್ಮೈ ಆಗಿ ಬಳಸಬಹುದು ಇದು 5 'ಒಳಗೆ ಇರುವ ಕೋನಗಳನ್ನು ಅಳೆಯುವ ಸಾಮರ್ಥ್ಯವನ್ನು ಹೊಂದಿರುವ ಅಳತೆ ಸಾಧನವಾಗಿದೆ ಪ್ರೊಟ್ರಾಕ್ಟರ್ ಡಯಲ್ ಅನ್ನು ತಳದ ವೃತ್ತಾಕಾರದ ಅಡ್ಡ ವಿಭಾಗದಲ್ಲಿ ಜೋಡಿಸಲಾಗಿದೆ ಪ್ರೊಟ್ರಾಕ್ಟರ್ ಡಯಲ್ ಅನ್ನು ಪ್ರತಿ ಹತ್ತನೇ ಡಿಗ್ರಿ ಸಂಖ್ಯೆಯೊಂದಿಗೆ ಡಿಗ್ರಿಗಳಲ್ಲಿ ವರ್ಗೀಕರಣ ಮಾಡಲಾಗುತ್ತದೆ ಆದ್ದರಿಂದ ವರ್ನಿಯರ್ ಸ್ಲೈಡ್ ಬ್ಲೇಡ್ ಅನ್ನು ಡಯಲ್ನಲ್ಲಿ ಅಳವಡಿಸಲಾಗಿದೆ ಇದು ಬೇಸ್ಗೆ ಕೋನದಲ್ಲಿ ಹೊಂದಿಸಲಾದ ಎರಡೂ ದಿಕ್ಕುಗಳಿಗೆ ವಿಸ್ತರಿಸಬಹುದು ಬ್ಲೇಡ್ ಮತ್ತು ಡಯಲ್ ಅನ್ನು ಘಟಕವಾಗಿ ತಿರುಗಿಸಲಾಗುತ್ತದೆ ಉತ್ತಮವಾದ ಹೊಂದಾಣಿಕೆಗಳನ್ನು ನರ್ಲ್ ಮಾಡಿದ ಪಿನಿಯನ್ ನೊಂದಿಗೆ ಪಡೆಯಲಾಗುತ್ತದೆ ಇದರಿಂದ ನಾವು ಉತ್ತಮ ಹೊಂದಾಣಿಕೆ ಮಾಡಲು ಪ್ರಯತ್ನಿಸಬಹುದು ಮತ್ತು ವಿವರಗಳನ್ನು ಪಡೆಯಬಹುದು ಇವು ಉತ್ತಮವಾದ ಹೊಂದಾಣಿಕೆ ನಾಬ್ಗಳು ಇವುಗಳಿಂದ ನಾವು ಈ ವರ್ನಿಯರ್ನ ಹೊಂದಾಣಿಕೆಯನ್ನು ಮತ್ತು ಪ್ರೊಟ್ರಾಕ್ಟರ್ ಆಂಗಲ್ ಗಳನ್ನು ನೋಡಲು ಪ್ರಯತ್ನಿಸುತ್ತೇವೆ ಪ್ರೊಟ್ರಾಕ್ಟರ್ ಡಯಲ್ಅನ್ನು ಲಾಕ್ ಮಾಡಬಹುದು ವರ್ನಿಯರ್ನಲ್ಲಿನ ಅಂತರವನ್ನು ಕನಿಷ್ಠ ಎಣಿಕೆ 112 ಡಿಗ್ರಿಗಳಿಗೆ ಅನುಗುಣವಾಗಿರುವಂತೆ ತಯಾರಿಸಲಾಗುತ್ತದೆ ಆದ್ದರಿಂದ 112 ಡಿಗ್ರಿ ನೀವು 60 ಅಥವಾ 360 ತೆಗೆದುಕೊಳ್ಳುತ್ತೀರಿ ಎಂದು ಭಾವಿಸೋಣ ನೀವು ಅದರಲ್ಲಿ 112 ನೇ ಸ್ಥಾನವನ್ನು ಪಡೆಯಬಹುದು ಆದ್ದರಿಂದ ಕನಿಷ್ಠ ಎಣಿಕೆಯ ಲೆಕ್ಕಾಚಾರ ಒಂದು ಮುಖ್ಯ ಪ್ರಮಾಣದ ವಿಭಾಗದ ಮೌಲ್ಯ 1 ಎಂ D ಮೇನ್ ಸ್ಕೇಲ್ ಡಿವಿಷನ್ ದ ಮೌಲ್ಯ 24 ವಿ ಡಿ 46 ಎಂ ಡಿ ವಿ ಡಿ ವರ್ನಿಯರ್ ಸ್ಕೇಲ್ ವಿಭಾಗ 1 ವಿ ಡಿ 112 ರ 23° ಆದ್ದರಿಂದ ಒಂದು ವರ್ನಿಯರ್ ವಿಭಾಗವು 23ರ 112 ಕ್ಕೆ ಸಮನಾಗಿರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಡಯಲ್ ತಿರುಗುತ್ತಿದ್ದಂತೆ ವರ್ನಿಯರ್ ವಿಭಾಗವು ಐದನೇ ನಿಮಿಷದಿಂದ 60 ನೇ ನಿಮಿಷದವರೆಗೆ ಪ್ರಾರಂಭವಾಗುತ್ತದೆ ಕ್ರಮೇಣ ಮುಖ್ಯ ಪ್ರಮಾಣದ ವಿಭಾಗದೊಂದಿಗೆ ಸೇರಿಕೊಳ್ಳುತ್ತದೆ ವರ್ನಿಯರ್ನ ಶೂನ್ಯ ವಿಭಾಗವು ಮುಖ್ಯ ಪ್ರಮಾಣದ ವಿಭಾಗದ ಮೇಲೆ 2 ಡಿಗ್ರಿಗಳಷ್ಟು ಚಲಿಸುತ್ತದೆ ಆದ್ದರಿಂದ ಕನಿಷ್ಠ ಎಣಿಕೆ ಒಂದು ವರ್ನಿಯರ್ ವಿಭಾಗ ಮತ್ತು ಎರಡು ಮುಖ್ಯ ಪ್ರಮಾಣದ ವಿಭಾಗಗಳ ನಡುವಿನ ವ್ಯತ್ಯಾಸವಾಗಿದೆ ಅದು 112 ° ಅಥವಾ 5 ' ಲೀಸ್ಟ್ ಕೌಂಟ್ 2 ಮೇನ್ ಸ್ಕೇಲ್ ಡಿವಿಷನ್ ಗಳು M D 1 ವರ್ನಿಯರ್ ಸ್ಕೇಲ್ ಡಿವಿಷನ್ V D ಲೀಸ್ಟ್ ಕೌಂಟ್ 112 ×1 ° ಲೀಸ್ಟ್ ಕೌಂಟ್ 112 × 60 ಲೀಸ್ಟ್ ಕೌಂಟ್ 5' ಆದ್ದರಿಂದ ಕೆಲವೊಮ್ಮೆ ವರ್ನಿಯರ್ ಓದಬೇಕಾದ ದಿಕ್ಕನ್ನು ಓದುವುದರಲ್ಲಿ ಗೊಂದಲ ಉಂಟಾಗುತ್ತದೆ ಗೊಂದಲವನ್ನು ಹೋಗಲಾಡಿಸಲು ನಾವು ಸರಳ ನಿಯಮವನ್ನು ಅನುಸರಿಸುತ್ತೇವೆ ನಾವು ನೆನಪಿಟ್ಟುಕೊಳ್ಳಬೇಕಾದ ನಿಯಮ ನೀವು ಡಯಲ್ ಸ್ಕೇಲ್ ಅನ್ನು ಓದಿದ ಅದೇ ದಿಕ್ಕಿನಲ್ಲಿ ಯಾವಾಗಲೂ ಶೂನ್ಯದಿಂದ ವರ್ನಿಯರ್ ಅನ್ನು ಓದಿ ಇದು ಕೂಡ ಬಹಳ ಮುಖ್ಯವಾದ ವಿಷಯ ಸರಳ ನಿಯಮ ಈ ನಿಯಮವನ್ನು ಅನುಸರಿಸಬೇಕಾಗಿದೆ ನೀವು ಡಯಲ್ ಸ್ಕೇಲ್ ಅನ್ನು ಓದಿದ ಅದೇ ದಿಕ್ಕಿನಲ್ಲಿ ಯಾವಾಗಲೂ ಶೂನ್ಯದಿಂದ ವರ್ನಿಯರ್ ಅನ್ನು ಓದಿ ಆದ್ದರಿಂದ ನೀವು ಓದಿದ ಅದೇ ದಿಕ್ಕಿನಲ್ಲಿ ಇದು ಶೂನ್ಯವಾಗಿರುತ್ತದೆ ಆದ್ದರಿಂದ ನೀವು ಇದನ್ನು ಅನುಸರಿಸಿದರೆ ಯಾವುದೇ ಗೊಂದಲವಿರುವುದಿಲ್ಲ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿದೆಯೆ ಎಂದು ನಂತರ ನೀವು ವಿವರಗಳನ್ನು ಪಡೆಯಲು ಪ್ರಯತ್ನಿಸಿ ಆದ್ದರಿಂದ ಕೋನಗಳು ಮತ್ತು ಅವುಗಳ ಪೂರಕಗಳನ್ನು ನೀವು ಇಲ್ಲಿ ನೋಡಬಹುದು ಇಲ್ಲಿ ಒಂದು ವರ್ಕ್ ಪೀಸ್ ಇದೆ ಇಲ್ಲಿ ಬೇಸ್ ಇದೆ ನಾವು ಚರ್ಚಿಸಿದಂತೆ ಇಲ್ಲಿ ಪ್ರೊಟ್ರಾಕ್ಟರ್ ಇದೆ ಮತ್ತು ಇಲ್ಲಿ ನಾಬ್ ಇದೆ ಇದನ್ನು ಇಲ್ಲಿ ಸ್ಲೈಡ್ ಮಾಡಲು ಬಳಸಲಾಗುತ್ತದೆ ಮತ್ತು ನಾವು ಈ ಕೋನವನ್ನು ಕಂಡುಹಿಡಿಯಲು ಬಯಸಿದರೆ ಇದು β ಇದು α ಆದ್ದರಿಂದ αβ180 ° ಆದ್ದರಿಂದ ನೀವು ಪ್ರತ್ಯೇಕವಾಗಿ α ಕಂಡುಹಿಡಿಯಲು ಬಯಸಿದರೆ ಅದು α180 °−β ಆದ್ದರಿಂದ ನೀವು β ಆಂಗಲ್ ನ್ನು ಪಡೆಯುತ್ತೀರಿ ಮತ್ತು ಸಮತಟ್ಟಾದ ಮೇಲ್ಮೈಗೆ ಸಂಬಂಧಿಸಿದಂತೆ ಈ ಆಂಗಲ್ ನ್ನು ನೀವು ಪಡೆಯುತ್ತೀರಿ ಈ ಕೋನವನ್ನು ಬೆವೆಲ್ ಪ್ರೊಟ್ರಾಕ್ಟರ್ ಮೂಲಕ ಅಳೆಯಬಹುದು ಬ್ಲೇಡ್ನಿಂದ ತಳದ ಮಧ್ಯಕ್ಕೆ ಇರುವ ಕೋನವನ್ನು ಆಂಟಿ ಕ್ಲೋಕ್ವೈಸ್ ಆಗಿ ಓದಬಹುದು ಇಡೀ ಭಾಗದ ಕೋನವನ್ನು ಕ್ವಾಡ್ರನ್ಟ್ 1 ಅಥವಾ ಕ್ವಾಡ್ರನ್ಟ್ 3 ರಲ್ಲಿ ಅಳೆಯಲಾಗುತ್ತಿದ್ದರೆ ಕೋನವನ್ನು ನೇರವಾಗಿ ಓದಬಹುದು ಅದು ಬೇರೆ ಮಾರ್ಗವಾಗಿದ್ದರೆ ಅಂಕಿಸಂಖ್ಯೆ ಮಾಹಿತಿಯನ್ನು ಪರಿವರ್ತಿಸಬೇಕು ವರ್ಕ್ ಪೀಸ್ನ ತುಣುಕುಗಳ ಆಂಗಲ್ ಗಳನ್ನು ಕ್ವಾಡ್ರನ್ಟ್ 2 ಮತ್ತು ಕ್ವಾಡ್ರನ್ಟ್ 4 ರಲ್ಲಿ ಅಳೆಯಲಾಗುತ್ತಿದ್ದರೆ ಆದ್ದರಿಂದ ಕ್ವಾಡ್ರನ್ಟ್ 1 2 3 ಮತ್ತು 4 ಎಂದು ನೀವು ನೋಡಿದರೆ ಸರಿ ಇವು ನಾಲ್ಕು ಕ್ವಾಡ್ರನ್ಟ್ಗಳು ಕೆಲಸದ ಭಾಗದ ಕೋನವನ್ನು 1 ಅಥವಾ 3 ರಲ್ಲಿ ಅಳೆಯಲಾಗುತ್ತಿದ್ದರೆ ಕೋನವನ್ನು ಸುಲಭವಾಗಿ ಮಾಪನದಿಂದ ಓದಬಹುದು ಕೆಲಸದ ಭಾಗದ ಕೋನವನ್ನು ಕ್ವಾಡ್ರನ್ಟ್ 2 ಅಥವಾ 4 ರಲ್ಲಿ ಅಳೆಯಲಾಗುತ್ತಿದ್ದರೆ ನಿಜವಾದ ಕೋನವನ್ನು ಅವುಗಳ ಪೂರಕಗಳಿಂದ ನೀಡಲಾಗುತ್ತದೆ ಇಲ್ಲಿ ಸಹ ಕೋನವನ್ನು ನೇರವಾಗಿ ಎರಡು ಮತ್ತು ನಾಲ್ಕನೆಯ ಎರಡು ಚತುರ್ಭುಜಗಳಲ್ಲಿ ಮಾತ್ರ ಓದಬಹುದು ಸರಿ ಈ ಕೋನಗಳು ಬ್ಲೇಡ್ನಿಂದ ತಳಕ್ಕೆ ಕ್ಲೋಕ್ವೈಸ್ ಆಗಿ ಮತ್ತು ತೀವ್ರ ಕೋನದಲ್ಲಿ ರೂಪುಗೊಳ್ಳುತ್ತವೆ ಪೂರಕ 1 ಮತ್ತು 3 ಕ್ವಾಡ್ರನ್ಟ್ ವರ್ಕ್ ಪೀಸ್ ಗೆ ಒಬ್ಟ್ಯುಸ್ ಆಂಗಲ್ ಆಗಿರಬೇಕು ನಾವು ಮುಂದಕ್ಕೆ ಹೋದರೆ ನಾನು ಕೋನವನ್ನು ಬರೆಯಲು ಪ್ರಯತ್ನಿಸುತ್ತೇನೆ ನೀವು ಈ ರೀತಿಯ ಸ್ಕೇಲ್ ಅನ್ನು ಹೊಂದಿದ್ದರೆ ಮತ್ತು ನೀವು ಈ ರೀತಿಯ ಕೋನವನ್ನು ಹೊಂದಿದ್ದರೆ ನಾವು ಹೇಳಲು ಪ್ರಯತ್ನಿಸುತ್ತಿರುವುದು ಇದು ಪೂರಕವಾಗಿದೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಇದು ಸಹ ಪೂರಕವಾಗಿದೆ ಇದು ಕೋನ ಮತ್ತು ಇಲ್ಲಿಯೂ ಕೋನ ಇದೆ ನಾವು ನೇರವಾಗಿ ಅಳೆಯುತ್ತೇವೆ ಇದು ಬ್ಲೇಡ್ಗಾಗಿರುತ್ತದೆ ಅದು ಬ್ಲೇಡ್ನಲ್ಲಿ ತಿರುಗುತ್ತದೆ ಅದು ಕ್ಲೋಕ್ವೈಸ್ ಆಗಿ ತಿರುಗುತ್ತದೆ ಆಂಟಿ ಕ್ಲೋಕ್ವೈಸ್ ಆಗಿ ಬ್ಲೇಡ್ ತಿರುಗುತ್ತಿದ್ದರೆ ನಿಮಗೆ ಈ ರೀತಿಯ ಪ್ರಮಾಣವಿರುತ್ತದೆ ಇದು ಪೂರಕವಾಗಿದೆ ಮತ್ತು ಇದು ಸಹ ಪೂರಕವಾಗಿದೆ ಇದು ನಾವು ಅಳೆಯುವ ಕೋನ ಮತ್ತು ಇದು ಕೂಡ ನಾವು ಅಳೆಯುವ ಕೋನ ಆದ್ದರಿಂದ ಇದು ಬ್ಲೇಡ್ಗಾಗಿರುತ್ತದೆ ಇದನ್ನುಆಂಟಿ ಕ್ಲೋಕ್ವೈಸ್ ಆಗಿ ತಿರುಗಿಸಲಾಗುತ್ತದೆ ಬ್ಲೇಡ್ ಆಂಟಿ ಕ್ಲೋಕ್ವೈಸ್ ಆಗಿ ತಿರುಗುತ್ತಿದ್ದರೆ ನಾವು ಪೂರಕ ವಿವರವನ್ನು ಈ ರೀತಿ ಪಡೆಯುತ್ತೇವೆ ಆದ್ದರಿಂದ 1 ಮತ್ತು 3 ಚತುರ್ಭುಜಗಳಲ್ಲಿ ಹಿಡಿದಿರುವ ವರ್ಕ್ ಪೀಸ್ಗಾಗಿ ಒಬ್ಟ್ಯುಸ್ ಆಂಗಲ್ ಅನ್ನು ಬಳಸಿ ಆದ್ದರಿಂದ ಆಪ್ಟಿಕಲ್ ಪ್ರೊಟ್ರಾಕ್ಟರ್ ಸಾರ್ವತ್ರಿಕ ಬೆವೆಲ್ ಪ್ರೊಟ್ರಾಕ್ಟರ್ನ ಸರಳ ವಿಸ್ತರಣೆಯಾಗಿದೆ ಇಲ್ಲಿ ಯೋಜಿತ ಪ್ರಮಾಣವನ್ನು ಸುಲಭವಾಗಿ ಓದಲು ಅನುಕೂಲವಾಗುವಂತೆ ನಾವು ಐ ಪೀಸ್ ರೂಪದಲ್ಲಿ ಲೆನ್ಸ್ ನ್ನು ಬಳಸುತ್ತೇವೆ ಬ್ಲೇಡ್ ಕ್ಲಾಂಪರ್ ಮೂಲಕ ಬ್ಲೇಡ್ ಅನ್ನು ಡಯಲ್ಗೆ ಜೋಡಿಸಲಾಗುತ್ತದೆ ನೀವು ಅದನ್ನು ನೋಡಿದರೆ ಇಲ್ಲಿ ವರ್ಕಿಂಗ್ ಎಡ್ಜ್ ಇದೆ ನೀವು ಇರಿಸಿಕೊಳ್ಳಬಹುದು ಮತ್ತು ಇದು ಅಕ್ಯೂಟ್ ಆಂಗಲ್ ಇದು ಒಂದು ತಳ ಇದು ಒಂದು ಕ್ಲ್ಯಾಂಪ್ ಆಗಿದೆ ಮತ್ತು ಇಲ್ಲಿ ನೀವು ಓದುವಿಕೆಯನ್ನು ನೋಡಲು ಸಣ್ಣ ಐ ಪೀಸ್ ಹೊಂದಿದ್ದೀರಿ ಇಲ್ಲಿ ಒಂದು ಬ್ಲೇಡ್ ಇದೆ ಅದು ವರ್ಕ್ ಪೀಸ್ ನೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ತದನಂತರ ಇದು ಬ್ಲೇಡ್ ಕ್ಲ್ಯಾಂಪ್ ಮಾಡುವ ಸಾಧನವಾಗಿದೆ ನಾವು ಬಳಸುತ್ತಿರುವ ಇದು ಬೆವೆಲ್ ಪ್ರೊಟ್ರಾಕ್ಟರ್ಗೆ ಹೋಲುತ್ತದೆ ಆದರೆ ಗೋಚರಿಸುವಂತಹ ಆಪ್ಟಿಕಲ್ ವಸ್ತುವನ್ನು ಹೊರತುಪಡಿಸಿ ಆದ್ದರಿಂದ ವರ್ನಿಯರ್ ಪ್ರೊಟ್ರಾಕ್ಟರ್ನಲ್ಲಿ ಐ ಪೀಸ್ ಅನ್ನು ವರ್ನಿಯರ್ ಸ್ಕೇಲ್ನ ಮೇಲಿನ ನೋಟದಲ್ಲಿ ಜೋಡಿಸಲಾಗಿದೆ ಇದು ಒಟ್ಟಿಗೆ ಸ್ಥಾಯಿ ಡಯಲ್ ಸ್ಕೇಲ್ನ ಮೇಲೆ ಒಂದೇ ಘಟಕವಾಗಿ ಚಲಿಸುತ್ತದೆ ಆದ್ದರಿಂದ ಕಣ್ಣುಗುಡ್ಡೆ ಅದನ್ನು ವರ್ಧಿತ ರೀತಿಯಲ್ಲಿ ಒದಗಿಸುತ್ತದೆ ಲಗತ್ತಿಸಲಾದ ತೀವ್ರ ಕೋನದಿಂದ ಕೆಲಸದ ತುಂಡು ಮೇಲೆ ತೀವ್ರವಾದ ಕೋನ ಏರ್ಪಡುತ್ತದೆ ನೀವು ಅಳೆಯಲು ಬಯಸಿದರೆ ಅಳೆಯಬಹುದು ಎರಡನೆಯ ವಿಷಯವೆಂದರೆ ಓದುವಿಕೆಗಾಗಿ ಲಾಕ್ ಮಾಡಲು ಒಂದು ಕ್ಲ್ಯಾಂಪ್ ಅನ್ನು ಒದಗಿಸಲಾಗಿದೆ ಒಂದು ಕ್ಲ್ಯಾಂಪ್ ಇದೆ ಅದು ತಿರುಗುವುದನ್ನು ತಡೆಯುತ್ತದೆ ಆದ್ದರಿಂದ ನೀವು ಐ ಪೀಸ್ ಇಂದ ನೋಡುತ್ತೀರಿ ತದನಂತರ ಓದುವಿಕೆಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಆದ್ದರಿಂದ ನೀವು ಇಲ್ಲಿ ವರ್ನಿಯರ್ ಓದುವಿಕೆಯನ್ನು ಸಹ ಹೊಂದಿರುತ್ತೀರಿ ಮುಂದಿನ ಸಾಧನವು ಸೈನ್ ಬಾರ್ ಆಗಲಿದೆ ಸೈನ್ ಬಾರ್ ಎನ್ನುವುದು ಸ್ಲಿಪ್ ಗೇಜ್ಗಳ ಜೊತೆಗೆ ಬಳಸುವ ನಿಖರ ಕೋನ ಅಳತೆ ಸಾಧನವಾಗಿದೆ ಆದ್ದರಿಂದ ನಾವು ಇಲ್ಲಿ ಮಾಡುತ್ತಿರುವುದು ಸ್ಲಿಪ್ ಗೇಜ್ ಆಗಿದೆ ನೀವು ಸ್ಲಿಪ್ ಗೇಜ್ ಅನ್ನು ರೋಲರ್ನ ಒಂದು ತುದಿಯಲ್ಲಿ ಇರಿಸಿ ಸ್ಲಿಪ್ ಗೇಜ್ ಅನ್ನು ಹಾಕಿದ್ದೀರಿ ಆದ್ದರಿಂದ ಮೂಲತಃ ನೀವು ಏನು ಮಾಡುತ್ತೀರಿ ಎಂದರೆ ಇಲ್ಲಿ ಎತ್ತರವಿದೆ ಮತ್ತು ಇದು ಸಮತಟ್ಟಾದ ಮೇಲ್ಮೈ ಈಗ ನೀವು ಅದನ್ನು ಇಳಿಜಾರಿನಲ್ಲಿ ಇರಿಸಿ ತದನಂತರ ನೀವು ವರ್ಕ್ ಪೀಸ್ ನ್ನು ಇಲ್ಲಿ ಇರಿಸಿ ಯಾವ ಮಾರ್ಗವನ್ನು ಕಂಡುಹಿಡಿಯ ಬೇಕೋ ಅದನ್ನು ಡಯಲ್ ಮಾಡಿ ಈಗ ನೀವು ಎತ್ತರ ಏನೆಂದು ಕಂಡುಹಿಡಿಯಲು ನೀವು ಪ್ರಯತ್ನಿಸಬಹುದು ಎತ್ತರದಿಂದ ಇದನ್ನು ಪರಿವರ್ತಿಸಿ ಕೋನ ಯಾವುದು ಎಂದು ಕಂಡುಹಿಡಿಯಬಹುದು ಸರಿ ಇದು ಸ್ಲಿಪ್ ಗೇಜ್ಗಳ ಜೊತೆಗೆ ಬಳಸುವ ನಿಖರ ಕೋನ ಅಳತೆ ಸಾಧನವಾಗಿದೆ ನೀವು ಸ್ಲಿಪ್ ಗೇಜ್ ಅನ್ನು ಬಳಸದಿದ್ದರೆ ಈ ಉಪಕರಣದ ದೊಡ್ಡ ಬಳಕೆ ಏನು ಇಲ್ಲ ಸೈನ್ ತತ್ವವನ್ನು ಆಧರಿಸಿ ಕೋನಗಳನ್ನು ಅಳೆಯಲು ಸೈನ್ ಬಾರ್ ಅನ್ನು ಬಳಸಲಾಗುತ್ತದೆ ಆದ್ದರಿಂದ ನೀವು ಉನ್ನತ ಫ್ಲಾಟ್ ಅನ್ನು ಹೊಂದಿರುತ್ತೀರಿ ಇದು ಮೇಲ್ಭಾಗದ ಸಮತಟ್ಟಾದ ಮೇಲ್ಮೈಯಾಗಿದೆ ನೀವು ಎರಡು ರೋಲರ್ಗಳನ್ನು ಹೊಂದಿದ್ದೀರಿ ಈ ರೋಲರ್ ಆಯಾಮಗಳನ್ನು ಡಿ ಎಂದು ನೀಡಲಾಗುತ್ತದೆ ಮತ್ತು ಸಮತಟ್ಟಾದ ಮೇಲ್ಮೈಯ ಮೇಲ್ಭಾಗಕ್ಕೆ ರೋಲರಿನ ಮಧ್ಯಭಾಗವು ಎಚ್ ಆಗಿರುತ್ತದೆ ಮತ್ತು ಎರಡು ರೋಲರ್ಗಳ ನಡುವೆ ಅಂತರವು ಎಲ್ ಎರಡು ರೋಲರ್ಗಳ ನಡುವಿನ ಎತ್ತರದಲ್ಲಿನ ವ್ಯತ್ಯಾಸವು ರೋಲರ್ನ ಕೇಂದ್ರಗಳ ನಡುವಿನ ಅಂತರದಿಂದ ಗುಣಿಸಿದಾಗ ಕೋನದ ಸೈನ್ಗೆ ಸಮನಾದಾಗ ಅಗತ್ಯವಾದ ಕೋನವನ್ನು ಪಡೆಯಲಾಗುತ್ತದೆ ಆದ್ದರಿಂದ ಸೈನ್ ಬಾರ್ನ ಮೇಲ್ಭಾಗದ ಮೇಲ್ಮೈ ಮತ್ತು ಡೇಟಮ್ ನ ಮೇಲ್ಮೈ ಫಲಕದ ನಡುವೆ ರೂಪುಗೊಂಡ ಸೈನ್ ಕೋನ θ ಅನ್ನು ಈ ರೀತಿ ನೀಡಲಾಗುತ್ತದೆ ಸೈನ್ θ ಎಚ್ಎಲ್ Sinθ hL ಇಲ್ಲಿ ಎಚ್ h ರೋಲರ್ಗಳ ನಡುವಿನ ಎತ್ತರ ವ್ಯತ್ಯಾಸ ಎಲ್ ರೋಲರುಗಳ ನಡುವಿನ ಅಂತರ ನಾವು ಏನು ಹೇಳಲು ಪ್ರಯತ್ನಿಸುತ್ತಿದ್ದೇವೆ ನೀವು ಸಮತಟ್ಟಾದ ಮೇಲ್ಮೈ ಹೊಂದಿದ್ದೀರಿ ನಿಮ್ಮಲ್ಲಿ ಯಾವುದೊ ವಸ್ತು ಇದೆ ಮತ್ತು ನಿಮ್ಮ ಬಳಿ ರೋಲರ್ ಇದೆ ಇನ್ನೊಂದು ಕಡೆಯಲ್ಲಿ ನೀವು ಇದನ್ನು ಹೊಂದಿದ್ದೀರಿ ನಿಮ್ಮಲ್ಲಿ ಇನ್ನೂ ಒಂದು ರೋಲರ್ ಇದೆ ಆದ್ದರಿಂದ ಈ ಅಂತರವು ಎಲ್ ಆಗಿದೆ ಮತ್ತು ಇದು ಸ್ಲಿಪ್ ಗೇಜ್ನ ಮೇಲೆ ಇದೆ ಇದು ಸ್ಲಿಪ್ ಗೇಜ್ ನ ಎತ್ತರ ಎಚ್ ಮತ್ತು ನೀವು ಈ ಕೋನವನ್ನು ಕಂಡುಹಿಡಿಯಲು ಬಯಸಿದರೆ ನಾನು ಅದನ್ನು A ಎಂದು ಕರೆಯುತ್ತೇನೆ ಆದ್ದರಿಂದ ಸೈನ್ θ sin θ ಅಥವಾ A θ ಎಂಬುದು ಎಚ್ ಗೆ ಸಮನಾಗಿರುತ್ತದೆ ಅಲ್ಲಿ h ಎಂಬುದು ರೋಲರ್ಗಳ ನಡುವಿನ ಎತ್ತರದ ವ್ಯತ್ಯಾಸ ಮತ್ತು ಎಲ್ ಎಂಬುದು ರೋಲರ್ಗಳ ನಡುವಿನ ಅಂತರ ಆದ್ದರಿಂದ ಇದು ಪ್ರಮುಖ ವಿಷಯವಾಗಿದೆ ಇದನ್ನು ಕೋನ ಸೈನ್ θ Sin θ ಎಂದು ಹೇಳಲಾಗುತ್ತದೆ ಹಿಂದಿನ ಸ್ಲೈಡ್ನಲ್ಲಿ ನಾನು ಹೇಳಿದ್ದೇನೆ ಇದು ಸೈನ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಸೈನ್ θ ಸೈನ್ θ ಎಲ್ ನಿಂದ ಎಚ್ ಗೆ ಭಾಗಿಸಿದಾಗ ಬರುವ ಮೊತ್ತಕ್ಕೆ ಸಮವಾಗಿರುತ್ತದೆ ಎಲ್ ಸೈನ್ θ L sinθ ಯಾವಾಗಲೂ ಎಚ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈಗ ಏನಾಗಲಿದೆ ಎಂಬುದು ನಿಮಗೆ ತಿಳಿದಿದೆ ಇದು ಫ್ಲಾಟ್ ಆಗಿದೆ ಇದರೊಂದಿಗೆ ನಾವು ಎಚ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು ಎತ್ತರವು ಎಲ್ ಅನ್ನು ಸೈನ್ θ ಗೆ ಗುಣಿಸಿದಾಗ ಬರುವ ಮೊತ್ತವಾಗಿರುತ್ತದೆ ಎಚ್ ಎಲ್ x ಸೈನ್ θ ಇಲ್ಲಿ h ರೋಲರ್ಗಳ ನಡುವಿನ ಎತ್ತರ ವ್ಯತ್ಯಾಸ ಎಲ್ ರೋಲರುಗಳ ನಡುವಿನ ಅಂತರ ಸೈನ್ ಗೇಜ್ ಅನ್ನು ಎತ್ತರಕ್ಕೆ ನಿರ್ಮಿಸುವ ಮೂಲಕ ಮತ್ತು ಸೈನ್ ಬಾರ್ ಅನ್ನು ಮೇಲ್ಮೈ ಪ್ಲೇಟ್ನಲ್ಲಿ ಒಂದು ರೋಲರ್ನೊಂದಿಗೆ ಸ್ಲಿಪ್ ಗೇಜ್ನ ಮೇಲೆ ಇರಿಸುವ ಮೂಲಕ ಮೇಲಿನ ಮೇಲ್ಮೈಯನ್ನು ಮೇಲ್ಮೈ ಪ್ಲೇಟ್ಗೆ ಸಂಬಂಧಿಸಿದಂತೆ ಅಪೇಕ್ಷಿತ ಕೋನಕ್ಕೆ ಹೊಂದಿಸಬಹುದು ಆದ್ದರಿಂದ ಇಲ್ಲಿ ನಾವು ಹೇಳಲು ಪ್ರಯತ್ನಿಸುತ್ತಿರುವುದು ಇದು 1 2 3ಮತ್ತು 4 ಆಗಿರಬಹುದು ನೀವು ಇಲ್ಲಿ ಇನ್ನೊಂದು ರೋಲರ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದು 100 ಮಿಲಿಮೀಟರ್ ಎಂದು ಊಹಿಸಿ ಮತ್ತು ಅದು ಆರ್ಕ್ ನ್ನು ಅನುಸರಿಸುತ್ತದೆ ಆದ್ದರಿಂದ ಇದು 60 ಡಿಗ್ರಿ ಇದು 45 ಡಿಗ್ರಿ ಕ್ಷಮಿಸಿ ಇದು 30 ಡಿಗ್ರಿ ಇದು 30 ಡಿಗ್ರಿ ಮತ್ತು ಇದು 60 ಡಿಗ್ರಿ ನೀವು ಎತ್ತರ ನೋಡಿದರೆ ಇದು 50 ಆಗಿರುತ್ತದೆ ಅದೇ ವಿಷಯ 70 71 ಆಗಿರುತ್ತದೆ ಮತ್ತು ನೀವು ಈ ಎತ್ತರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಇದು 86 6 ಮಿಲಿಮೀಟರ್ ಆಗಿರುತ್ತದೆ ಆದ್ದರಿಂದ ವಿಭಿನ್ನ ಎತ್ತರಗಳಿಗಾಗಿ ನೀವು ಇಲ್ಲಿ ನೋಡಬಹುದು ಎತ್ತರ h ನ ಸ್ಲಿಪ್ ಗೇಜ್ ಅನ್ನು ನಿರ್ಮಿಸುವ ಮೂಲಕ ಮತ್ತು ಸೈನ್ ಬಾರ್ ಅನ್ನು ಮೇಲ್ಮೈ ತಟ್ಟೆಯಲ್ಲಿ ಒಂದು ರೋಲರ್ನೊಂದಿಗೆ ಸ್ಲಿಪ್ ಗೇಜ್ನ ಮೇಲ್ಭಾಗದಲ್ಲಿ ಇರಿಸುವಾಗ ಮೇಲಿನ ಮೇಲ್ಮೈಯನ್ನು ಅಪೇಕ್ಷಿತ ಕೋನಕ್ಕೆ ಹೊಂದಿಸಬಹುದು ಆದ್ದರಿಂದ ಮೇಲ್ಮೈ ಫಲಕಕ್ಕೆ ಸಂಬಂಧಿಸಿದಂತೆ ಇವು ಕೋನಗಳಾಗಿವೆ ಆದ್ದರಿಂದ ಸಿಲಿಂಡರ್ಗಳ ನಡುವೆ ಯಾವುದೇ ಅಳತೆಯ ಅಗತ್ಯವಿಲ್ಲ ಏಕೆಂದರೆ ಇದು ತಿಳಿದಿರುವ ಉದ್ದವಾಗಿದೆ ನೀಡಿದ ಅಳತೆಯಾದ ದೂರವು 100 ಮಿಲಿಮೀಟರ್ ನೀವು ಹೆಚ್ಚುತ್ತಲೇ ಇರುತ್ತೀರಿ ಆದ್ದರಿಂದ ವಿಭಿನ್ನ ಅಳತೆಗಳಿಗಾಗಿ ನೀವು ಪಡೆಯುವ ವ್ಯತ್ಯಾಸವೇನು ಎಂದು ನೀವು ನೋಡುತ್ತೀರಿ ಹಾಗಾದರೆ ಸೈನ್ ಬಾರ್ನ ಪ್ರಯೋಜನವೇನು ಸೈನ್ ಬಾರ್ ಪ್ರಯೋಜನವು ತುಂಬಾ ಪ್ರೀಸೈಸ್ ಮತ್ತು ನಿಖರವಾಗಿದೆ ವಿನ್ಯಾಸ ಮತ್ತು ನಿರ್ಮಾಣವು ತುಂಬಾ ಸರಳವಾಗಿದೆ ಲಭ್ಯತೆ ಬಹಳ ಹೆಚ್ಚಾಗಿದೆ ಅನಾನುಕೂಲತೆ ಎಂದರೆಕೋನ ಹೆಚ್ಚಿದಂತೆಲ್ಲ ಇದು ನಿಖರತೆ ಕಳೆದು ಕೊಳ್ಳುತ್ತದೆ ಆದ್ದರಿಂದ ಇದು 60 ಅಥವಾ 80 ಕ್ಕಿಂತ ಹೆಚ್ಚು ಬೆಳೆದಾಗ ಅದು ತುಂಬಾ ಕಷ್ಟಕರವಾಗುತ್ತದೆ ನಿರ್ವಹಣೆಯು ಕೆಲವೊಮ್ಮೆ ಕಷ್ಟಕರವಾಗಿರುತ್ತದೆ ಆದ್ದರಿಂದ ಸ್ಲಿಪ್ ಗೇಜ್ ಅನ್ನು ಇರಿಸುವುದು ಸ್ಥಾನಗಳನ್ನು ಸರಿಪಡಿಸುವಿಕೆ ಒಂದು ಕಠಿಣ ಕೆಲಸ ಸ್ವಲ್ಪ ದೋಷವು ದೊಡ್ಡ ಕೋನೀಯ ದೋಷಕ್ಕೆ ಕಾರಣವಾಗಬಹುದು ಆದ್ದರಿಂದ ಈಗ ನಾವು ಈ ಒಂದು ಸಂಖ್ಯಾತ್ಮಕತೆಯನ್ನು ಈ ದಿಕ್ಕಿನಲ್ಲಿ ಪರಿಹರಿಸಲು ಪ್ರಯತ್ನಿಸೋಣ ಅಂದರೆ ನಾವು ಸೈನ್ ಬಾರ್ನಲ್ಲಿ ಪರಿಹರಿಸಲು ಸಂಖ್ಯಾತ್ಮಕವಾಗಿ ಪ್ರಯತ್ನಿಸಬಹುದು ಸೈನ್ ಬಾರ್ನ ಉದ್ದ 100 ಮಿಲಿಮೀಟರ್ ಮತ್ತು ಕೋನವನ್ನು 14 ಡಿಗ್ರಿಗಳಾಗಿ ಅಭಿವೃದ್ಧಿಪಡಿಸಬೇಕು M25 ಸ್ಲಿಪ್ ಅನ್ನು ಬಳಸಿಕೊಂಡು ಸ್ಲಿಪ್ ಗೇಜ್ನ ಎತ್ತರ ಮತ್ತು ಸ್ಲಿಪ್ಗಳ ಗಾತ್ರವನ್ನು ನಿರ್ಧರಿಸಿ ಆದ್ದರಿಂದ ಕೊಟ್ಟಿರುವ ದತ್ತಾಂಶವು 14 ಡಿಗ್ರಿಗಳಿಗೆ ಸಮಾನವಾಗಿರುತ್ತದೆ ಮತ್ತು ನಂತರ ಎಲ್ ಎಂದರೆ ರೋಲರ್ಗಳ ನಡುವಿನ ಉದ್ದ 100 ಮಿಲಿಮೀಟರ್ ಆದ್ದರಿಂದ ಅವರು ಏನು ಕೇಳುತ್ತಿದ್ದಾರೆ ಅವರು ಎಚ್ ಏನು ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ನೀಡಲಾಗಿರುವ ಅಂಕಿ ಸಂಖ್ಯೆಗಳು θ14 ° L100mm ನಮಗೆ ಗೊತ್ತಿರುವ ಹಾಗೆ sinθhL h L × sinθ h 100 × sin14 h 100 × 0 2419 h 24 19 ಮಿಲಿಮೀಟರ ಸೂತ್ರದ ಪ್ರಕಾರ sinθ h ಅನ್ನು L ನಿಂದ ಭಾಗಿಸಿದಾಗ ಬರುವ ಮೊತ್ತಕ್ಕೆ ಸಮವಾಗಿರುತ್ತದೆ ಹಾಗಾದರೆ ನಮಗೆ ತಿಳಿದಿರುವ ಹಾಗೆ h ವು L ಮತ್ತು sinθ ಅನ್ನು ಗುಣಿಸಿದಾಗ ಬರುವ ಮೊತ್ತಕ್ಕೆ ಸಮವಾಗುತ್ತದೆ ಆದ್ದರಿಂದ h ಎಂಬುದು 100 x sin14 ಡಿಗ್ರಿ ಇದು 100 x 0 2419 ಅದು 24 19 ಮಿಲಿಮೀಟರ್ ಇದು h ಆಗಿರುತ್ತದೆ ಇದು ಸೈನ್ ತತ್ವಗಳನ್ನು ಬಳಸಿಕೊಂಡು ನೇರ ಫಾರ್ವರ್ಡ್ ಸೂತ್ರವಾಗಿದೆ ಆದ್ದರಿಂದ ಈ ಸೈನ್ ಬಾರ್ ಉದ್ದವನ್ನು ಭದ್ರ ಪಡಿಸಲಾಗಿದೆ ಆದ್ದರಿಂದ ಈ ಎಲ್ ಮತ್ತು ಈ ಎಚ್ ಮಾತ್ರ ಸಮಸ್ಯೆಯಿಂದ ಸಮಸ್ಯೆಗೆ ಬದಲಾಗುತ್ತಲೇ ಇರುತ್ತದೆ ಕೇಂದ್ರಗಳ ನಡುವೆ ಇರುವ ಶಂಕುವಿನಾಕಾರದ ಕೆಲಸದ ತುಣುಕುಗಳ ಕೋನವನ್ನು ಅಳೆಯುವ ವಿಧಾನವನ್ನು ಸೈನ್ ಕೇಂದ್ರವು ಒದಗಿಸುತ್ತದೆ ಆದ್ದರಿಂದ ಇದು ಸೈನ್ ಸೆಂಟರ್ ಆಗಿದೆ ಇಲ್ಲಿ ಎರಡು ಕೇಂದ್ರಗಳಿವೆ ಎರಡು ಲೈವ್ ಸೆಂಟರ್ ಗಳು ಮತ್ತು ಎರಡು ಡೆಡ್ ಸೆಂಟರ್ ಗಳು ಆದ್ದರಿಂದ ಕೇಂದ್ರಗಳ ನಡುವೆ ಇರುವ ಕೊನಿಕಲ್ ವರ್ಕ್ ಪೀಸ್ ನ್ನು ಅಳೆಯಲು ನೀವು ಪ್ರಯತ್ನಿಸಬಹುದು ರೋಲರ್ಗಳಲ್ಲಿ ಒಂದನ್ನು ಅದರ ಅಕ್ಷದ ಬಗ್ಗೆ ತಿರುಗಿಸಲಾಗುತ್ತದೆ ಇದರಿಂದಾಗಿ ಸೈನ್ ಬಾರ್ ಇತರ ರೋಲರ್ ಅನ್ನು ಎತ್ತುವ ಮೂಲಕ ಆಂಗಲ್ ದಲ್ಲಿ ಹೊಂದಿಸಲು ಅನುವು ಮಾಡಿಕೊಡುತ್ತದೆ ಈ ರೋಲರ್ ನೀವು ಅದನ್ನು ಎತ್ತುವಂತೆ ಮಾಡಬಹುದು ಮತ್ತು ನಂತರ ಈ ಸೈನ್ ಕೇಂದ್ರದ ತಳವು ಹೆಚ್ಚಿನ ಮಟ್ಟದ ಚಪ್ಪಟೆತನವನ್ನು ಹೊಂದಿದೆ ಸ್ಲಿಪ್ ಗೇಜ್ ಅನ್ನು ಜೋಡಿಸಿ ಮತ್ತು ಅದರ ಸೆಟ್ನಲ್ಲಿ ಸೈನ್ ಬಾರ್ ಅನ್ನು ಅಗತ್ಯ ಕೋನದಲ್ಲಿ ಇರಿಸಲಾಗುತ್ತದೆ ಕೊನಿಕಲ್ ವರ್ಕ್ ಪೀಸ್ ನ ವಿರುದ್ಧ ಸ್ತಂಭಕ್ಕೆ ಅಂಟಿಕೊಂಡಿರುವ ಡಯಲ್ ಗೇಜ್ ಅನ್ನು ಹೊಂದಿಸಲಾಗಿದೆ ಸೈನ್ ಬಾರ್ ಅನ್ನು ಆಂಗಲ್ ದಲ್ಲಿ ಹೊಂದಿಸಲಾಗಿದೆ ಅಂದರೆ ಡಯಲ್ ಗೇಜ್ ಯಾವುದೇ ವಿಚಲನವನ್ನು ದಾಖಲಿಸುವುದಿಲ್ಲ ವರ್ಕ್ ಪೀಸ್ ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸರಿಸಿದಾಗ ಸರಳ ನಿಯಮವನ್ನು ಮತ್ತೆ ಅನ್ವಯಿಸುವ ಮೂಲಕ ಕೋನವನ್ನು ನಿರ್ಧರಿಸಲಾಗುತ್ತದೆ ಆದ್ದರಿಂದ ನಾವು ಹೇಳಲು ಪ್ರಯತ್ನಿಸುತ್ತಿರುವುದು ನೀವು ಸೈನ್ ಬಾರ್ ಅನ್ನು ಹೊಂದಿರುತ್ತೀರಿ ಮತ್ತು ಇಲ್ಲಿ ನೀವು h ಅನ್ನು ಹೊಂದಿರುತ್ತೀರಿ ಇವು ಸ್ಲಿಪ್ ಗೇಜ್ಗಳು ಇಲ್ಲಿ ನೀವು ಇದನ್ನು ಹೊಂದಿರುತ್ತೀರಿ ನಂತರ ನೀವು ಏನು ಮಾಡುತ್ತೀರಿ ಎಂದರೆ ಇದು ಕೊನಿಕಲ್ ವರ್ಕ್ ಪೀಸ್ ಇದನ್ನು ಕೇಂದ್ರಗಳcenter's ನಡುವೆ ಇರಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ನೀವು ಹಿಂತಿರುಗಿ ಹೋದರೆ ಸೈನ್ ಕೇಂದ್ರದ ತಳವು ಹೆಚ್ಚಿನ ಮಟ್ಟದ ಚಪ್ಪಟೆತನ ವನ್ನು ಹೊಂದಿರುವುದನ್ನು ನೀವು ನೋಡಬಹುದು ಡಯಲ್ ಗೇಜ್ ಅನ್ನು ಸ್ಟ್ಯಾಂಡ್ಗೆ ಜೋಡಿಸಿ ಕೊನಿಕಲ್ ವರ್ಕ್ ಪೀಸ್ ನ ವಿರುದ್ಧ ಹೊಂದಿಸಲಾಗಿದೆ ನೀವು ಇಲ್ಲಿ ಡಯಲ್ ಅನ್ನು ಹೊಂದಿಸುತ್ತೀರಿ ಸೈನ್ ಬಾರ್ ಅನ್ನು ಕೋನಕ್ಕೆ ಹೊಂದಿಸಲಾಗಿದೆ ಅಂದರೆ ಡಯಲ್ ಗೇಜ್ ಯಾವುದೇ ವಿಚಲನವನ್ನು ನೋಂದಾಯಿಸುವುದಿಲ್ಲ ವರ್ಕ್ ಪೀಸ್ ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸರಿಸಿದಾಗ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದರೆ ಸರಳ ನಿಯಮವನ್ನು ಅನ್ವಯಿಸುವ ಮೂಲಕ ಕೋನವನ್ನು ನಿರ್ಧರಿಸಲಾಗುತ್ತದೆ ಆದ್ದರಿಂದ ಈಗ ನೀವು ಡಯಲ್ ಗೇಜ್ ಅನ್ನು ಇಲ್ಲಿ ಮತ್ತು ಅಲ್ಲಿಗೆ ಸರಿಸಿ ತದನಂತರ ಈ ಎತ್ತರ ಕೋನ ಏನೆಂದು ಕಂಡುಹಿಡಿಯಲು ಪ್ರಯತ್ನಿಸಿ ಮುಂದಿನದು ಆಂಗಲ್ ಮಾಪನ ಇವುಗಳನ್ನು ಫೀಲರ್ ಮಾಪಕಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇವು ಉನ್ನತ ದರ್ಜೆಯ ಬಳಕೆಯಿಂದಾಗುವ ನಷ್ಟಗಳ ನಿರೋಧಕ ಉಕ್ಕಿನಿಂದ ಮಾಡಲ್ಪಟ್ಟಿವೆ ಇವುಗಳು ಸ್ಲಿಪ್ ಗೇಜ್ಗಳ ತತ್ತ್ವದ ಮೇಲೆ ಕೆಲಸ ಮಾಡುತ್ತವೆ ಆದ್ದರಿಂದ ಸ್ಲಿಪ್ ಗೇಜ್ಗಳ ಪರಿಕಲ್ಪನೆಯನ್ನು ಬಳಸಿಕೊಂಡು ನೀವು ಆಂಗಲ್ ವನ್ನು ಅಳೆಯಲು ಪ್ರಯತ್ನಿಸಬಹುದು ನೀವು ಸೇರಿಸುತ್ತಲೇ ಇರುತ್ತೀರಿ ಮತ್ತು ನಂತರ ವರ್ಕ್ ಪೀಸ್ ನಿಂದ ಅವು ಯಾವ ಕೋನವಾಗಿದೆ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಆದ್ದರಿಂದ ನೀವು ಇದನ್ನು ಬಳಸಬಹುದು ತದನಂತರ ಕೋನ ಅಳತೆಯನ್ನು ಅಳೆಯಲು ಈ ಸಂಯೋಜನೆಯನ್ನು ಬಳಸಿ ಆದ್ದರಿಂದ ಆಂಗಲ್ ಗೇಜ್ ಅಪೇಕ್ಷಿತ ಕೋನವನ್ನು ನಿರ್ಮಿಸಲು ಇದನ್ನು ಒಟ್ಟಿಗೆ ಜೋಡಿಸಬಹುದು ಎರಡು ದೊಡ್ಡ ಕೋನಗಳ ನಡುವಿನ ವ್ಯತ್ಯಾಸವಾಗಿ ಸಣ್ಣ ಕೋನವನ್ನು ರೂಪಿಸಲು ಅವುಗಳನ್ನು ಕಳೆಯಬಹುದು ಆದ್ದರಿಂದ ಅವರು ಹೇಳಲು ಪ್ರಯತ್ನಿಸುತ್ತಿರುವುದು ನೀವು ಒಂದು ಬ್ಲಾಕ್ ಅನ್ನು ಹೊಂದಬಹುದು ಮತ್ತು ನಂತರ ಈ ಸಂಪೂರ್ಣ ವಿಷಯವು ಈಗ 35 ಡಿಗ್ರಿಗಳಾಗಿರುತ್ತದೆ ಆದ್ದರಿಂದ ಇದು 30 ಡಿಗ್ರಿ ಬ್ಲಾಕ್ ಆಗಿದೆ ಮತ್ತು ಇದು 5 ಡಿಗ್ರಿ ಬ್ಲಾಕ್ ಅಥವಾ ಸ್ಲಿಪ್ ಗೇಜ್ ನೀವು ಇದು 5 ಡಿಗ್ರಿ ಸೇರ್ಪಡಿಸಲು ಬಯಸಿದರೆ ಸೇರಿಸಬಹುದು ಇನ್ನೊಂದು ಮಾರ್ಗವೆಂದರೆ ನೀವು 20 ಅನ್ನು ಹೊಂದಬಹುದು ಕೇವಲ ಒಂದು ಉದಾಹರಣೆ ನೀಡಿದರೆ ಇದು ಮತ್ತೆ 30 ಡಿಗ್ರಿ ಬ್ಲಾಕ್ ಆಗಿದೆ ಮತ್ತು ನಂತರ ನೀವು ಏನು ಮಾಡುತ್ತೀರಿ ನೀವು ಹಿಮ್ಮುಖ ದಿಕ್ಕಿನಲ್ಲಿರಿಸಲು ಪ್ರಯತ್ನಿಸುತ್ತೀರಿ ತದನಂತರ ನೀವು ಇಲ್ಲಿ ಪ್ರಯತ್ನಿಸಿದ ಆಂಗಲ್ ಯಾವುದು ಅದು ಕೇವಲ 25 ಡಿಗ್ರಿ ಆದ್ದರಿಂದ ಇದು 5 ಡಿಗ್ರಿ ಬ್ಲಾಕ್ ಆಗಿದೆ ಇಲ್ಲಿ ನೀವು ನೋಡುತ್ತೀರಿ ಇದು ದಪ್ಪವಾಗಿರುತ್ತದೆ ಮತ್ತು ಇಲ್ಲಿ ಅದು ತೆಳ್ಳಗಿರುತ್ತದೆ ಆದ್ದರಿಂದ ಇದು ಸೇರ್ಪಡೆಯಾಗಿದೆ ಇಲ್ಲಿ ಅದು ತೆಳ್ಳಗಿರುತ್ತದೆ ಮತ್ತು ಇಲ್ಲಿ ಅದು ದಪ್ಪವಾಗಿರುತ್ತದೆ ಅದು ವ್ಯವಕಲನವಾಗಿದೆ ಆದ್ದರಿಂದ ನೀವು ಬ್ಲಾಕ್ಗಳನ್ನು ಸೇರಿಸಬಹುದು ನೀವು ಕಳೆಯಬಹುದು ಮೂಲ ಕೋನದಿಂದ ಬ್ಲಾಕ್ ಅನ್ನು ಸೇರಿಸಿ ತದನಂತರ ನೀವು ಅಳತೆಗಾಗಿ ಡಿಫರೆಂಟ್ ಆಂಗಲ್ ಗಳನ್ನು ರಚಿಸಲು ಪ್ರಯತ್ನಿಸಬಹುದು ಮತ್ತೆ ಇಲ್ಲಿ ನಾವು ಕೋನವನ್ನು ರೂಪಿಸಲು ರಿಂಗಿಂಗ್ ಪರಿಕಲ್ಪನೆಯನ್ನು ಬಳಸುತ್ತೇವೆ ಮೊದಲಿಗೆ ನೋಡಿದಾಗ ಕೆಲವು ಬ್ಲಾಕ್ಗಳೊಂದಿಗೆ ನೂರಾರು ಸಾವಿರ ಕೋನಗಳನ್ನು ಅಳೆಯುವುದು ಅಸಾಧ್ಯ ಆದರೆ ಈ ಬ್ಲಾಕ್ಗಳ ಸೇರ್ಪಡೆ ಮತ್ತು ತೆಗೆಯುವದರಿಂದ ಇದು ಸಾಧ್ಯವಿದೆ ಸ್ಲಿಪ್ ಗೇಜ್ಗಳಂತೆಯೇ ಕೋನ ಬ್ಲಾಕ್ಗಳನ್ನು ವಿವಿಧ ಸಂಯೋಜನೆಗಳಲ್ಲಿ ಒಟ್ಟಿಗೆ ಜೋಡಿಸಬಹುದು ಪ್ರತಿ ಆಂಗಲ್ ಬ್ಲಾಕ್ನ ಒಂದು ತುದಿಯನ್ನು ಪ್ಲಸ್ ಎಂದು ಗುರುತಿಸಿದರೆ ವಿರುದ್ಧವನ್ನು ಮೈನಸ್ ಎಂದು ಗುರುತಿಸಲಾಗುತ್ತದೆ ಆದ್ದರಿಂದ ನೀವು ಒಂದು ಟೇಪರ್ ಅನ್ನು ಹೊಂದಿರುತ್ತೀರಿ ಸರಿ ಅವುಗಳನ್ನು ಪ್ಲಸ್ ಅಥವಾ ಮೈನಸ್ ಸ್ಥಾನದಲ್ಲಿ ಸಂಯೋಜಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಆದ್ದರಿಂದ ನೀವು ಮೈನಸ್ ಮತ್ತು ಪ್ಲಸ್ ಹೊಂದಬಹುದು ಇದು ಕೋನವನ್ನು ಕಳೆಯುತ್ತದೆ ಮತ್ತು ಉತ್ಪಾದಿಸುತ್ತದೆ ಎರಡು ಕಿರಿದಾದ ತುದಿಗಳು ಪ್ರತ್ಯೇಕ ಕೋನಗಳ ಎಡ್ಡಿಷನ್ ನ್ನು ಒದಗಿಸುತ್ತವೆ ಇದು ಕಿರಿದಾದ ತುದಿಯು ಪರಸ್ಪರ ವಿರುದ್ಧವಾಗಿರುತ್ತದೆ ಸಬ್ಟ್ರಾಕ್ಷನ್ ಕೋನವನ್ನು ಒದಗಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ನೋಡಿದ ಹಾಗೆ ಇದು ಸೇರ್ಪಡೆಯಾಗಬಹುದು ಅದು ಸಬ್ಟ್ರಾಕ್ಷನ್ ಆಗಬಹುದು ಕೊಡಲಾದ 0 ರಿಂದ 90 ಡಿಗ್ರಿ 59 ನಿಮಿಷ 59 ಸೆಕೆಂಡುಗಳನ್ನು ಸೆಕೆಂಡುಗಳ ಹಂತಗಳಲ್ಲಿ ಪಡೆಯಬಹುದು ಆದ್ದರಿಂದ ಇಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ ನಾವು 45 ಡಿಗ್ರಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ನಾವು ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋಣ ಮತ್ತು ನಂತರ ಆರೋ ಈ ಕಡೆಗೆ ಇರುತ್ತದೆ ಇದು ನಕಾರಾತ್ಮಕವಾಗಿರುತ್ತದೆ 45 ಮೈನಸ್ 3 ಇದು 42 ಕ್ಕೆ ಕಾರಣವಾಗುತ್ತದೆ ತದನಂತರ ಇಲ್ಲಿ ನಾವು 30 ಡಿಗ್ರಿ 30 ನಿಮಿಷಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ನಂತರ ನಾವು 5 ನಿಮಿಷಗಳನ್ನು ತೆಗೆದುಕೊಳ್ಳುತ್ತೇವೆ ಎರಡೂ ಒಂದೇ ದಿಕ್ಕಿನಲ್ಲಿರುತ್ತವೆ ಆದ್ದರಿಂದ ನಾವು 35 ಅನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು 20 ನಿಮಿಷಗಳನ್ನು ತೆಗೆದುಕೊಳ್ಳುತ್ತೇವೆ ಇದು 42 ಡಿಗ್ರಿ 35 ನಿಮಿಷ ಮತ್ತು 20 ಸೆಕೆಂಡುಗಳು ಇದನ್ನು ವಿಭಿನ್ನ ಆಂಗಲ್ ಗಳ ಸಂಯೋಜನೆಯಿಂದ ಅಭಿವೃದ್ಧಿಪಡಿಸಬಹುದು ದಿಕ್ಕನ್ನು ನೋಡುವಾಗ ನಾವು ಸೇರಿಸುತ್ತೇವೆ ಅಥವಾ ಕಳೆಯುತ್ತೇವೆ ಅದಕ್ಕಾಗಿಯೇ ಇದನ್ನು ಕೋನ ಮಾಪಕಗಳ ಸಂಯೋಜನೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅನ್ವಯಿಸುವಿಕೆ ಇದು ಎಂಜಿನಿಯರಿಂಗ್ ಉದ್ಯಮದಲ್ಲಿನ ಎರಡು ಮೇಲ್ಮೈಗಳ ನಡುವಿನ ಆಂಗಲ್ ನ ತ್ವರಿತ ಮಾಪನವಾಗಿದೆ ಆಂಗಲ್ ಗೇಜ್ನ ಆಗಾಗ್ಗೆ ಬಳಕೆಯು ಘಟಕವು ಅದರ ಆಫ್ ಆಂಗಲ್ ಟೊಲೆರೆನ್ಸ್ ಒಳಗೆ ಇದೆಯೇ ಎಂದು ಪರಿಶೀಲಿಸುವುದು ನಾವು ಬಳಸುವ ಎಲ್ ಸ್ಕ್ವೇರ್ನಂತಹ ನಿಖರ ಚೌಕಗಳನ್ನು ಬಳಸಿಕೊಂಡು 90 ಡಿಗ್ರಿಗಳಿಗಿಂತ ಹೆಚ್ಚಿನ ಕೋನವನ್ನು ಅಳೆಯಲು ಉಪಯೋಗಿಸಲಾಗುತ್ತದೆ ನಾವು ಇಲ್ಲಿ ಸಂಯೋಜನೆಯನ್ನು ತೋರಿಸಿದ್ದೇವೆ ನೀವು ಇದನ್ನು ವಿವಿಧ ಕೋನಗಳನ್ನು ಉತ್ಪಾದಿಸಲು ಇದರ ಸಂಯೋಜನೆಯೊಂದಿಗೆ ಬಳಸಬಹುದು ಸೈನ್ ಬಾರ್ಗಿಂತ ಕೋನಗಳು ಹೆಚ್ಚು ನಿಖರವಾಗಿವೆ ಏಕೆಂದರೆ ಸೈನ್ ಬಾರ್ ತ್ರಿಕೋನಮಿತಿಯ ಸೂತ್ರ ವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಇಲ್ಲಿ ಅದನ್ನು ತೋರಿಸಲಾಗುವುದಿಲ್ಲ ಮತ್ತು ಸೈನ್ ಬಾರ್ಗೆ ಹೋಲಿಸಿದರೆ ಕೋನ ಗೇಜ್ನೊಂದಿಗೆ ಕೋನಗಳನ್ನು ಹೊಂದಿಸುವ ವಿಧಾನವು ಕಡಿಮೆ ಸಂಕೀರ್ಣವಾಗಿದೆ ಆದ್ದರಿಂದ ಇದನ್ನು ನಾವು ಪ್ರಶ್ನೆಯಾಗಿ ತೆಗೆದುಕೊಳ್ಳೋಣ ಈ ಕೆಳಗಿನ ಪ್ರಮಾಣಿತ ಕೋನ ಮಾಪಕಗಳ ಸಹಾಯದಿಂದ 39 ° 9' 15 " ಕೋನವನ್ನು ಅಳೆಯಬೇಕು ಆದ್ದರಿಂದ ಇದು 1 ° 3 ° 9 ° 27 ° ಮತ್ತು 41° ಆಗಿದೆ ನಾವು 33° ಅನ್ನು ಉತ್ಪಾದಿಸಬೇಕಾಗಿದೆ ಆದ್ದರಿಂದ ಸಾಧ್ಯತೆಗಳು ಯಾವುವು 27 ° ಜೊತೆಗೆ 3 ° ಜೊತೆಗೆ 1° ನಿಂದ ಉತ್ಪಾದಿಸಬಹುದು ಆದ್ದರಿಂದ ಅದು 33° ಗೆ ಬರುತ್ತಿಲ್ಲ ಆದ್ದರಿಂದ ಮುಂದಿನ ಸಂಯೋಜನೆಯು ನಾವು 27 ° ಜೊತೆಗೆ 9° ಎಂದು ತೆಗೆದುಕೊಳ್ಳಲು ಪ್ರಯತ್ನಿಸಬಹುದು ಆದ್ದರಿಂದ 27 ° ಜೊತೆಗೆ 9° 36° ಆಗಿದೆ 36 ° ಮೈನಸ್ 3° ಒಂದು ಸಾಧ್ಯತೆ ಆದ್ದರಿಂದ ನಾವು ಏನು ಮಾಡಿದ್ದೇವೆಂದರೆ ನಾವು ಫ್ಲಾಟ್ ಪ್ಲೇಟ್ ತೆಗೆದುಕೊಳ್ಳುತ್ತೇವೆ ಮೊದಲು ನಾವು 27° ಮಾಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಇದು 27° ಆಗಿದೆ ಮತ್ತು ತದನಂತರ ಮುಂದಿನದು 9 ° ನೀವು 9° ತೆಗೆದುಕೊಳ್ಳಿ ಮತ್ತೆ ಈ ದಿಕ್ಕಿನಲ್ಲಿನಾವು ಮೈನಸ್ 3° ಅನ್ನು ಹೊಂದಿಸುತ್ತೇವೆ ಆದ್ದರಿಂದ ನಾವು ಏನು ಮಾಡಿದ್ದೇವೆಂದರೆ ಇದನ್ನು ನಾವು 33° ಎಂದು ಪಡೆದುಕೊಂಡಿದ್ದೇವೆ 33° ≠ 27° 3°1° 33°27°9°−3° 9' 9' 15" 18" - 3" ಈಗ ಮುಂದಿನ ವಿಷಯವೆಂದರೆ 9' ನಿಮಗೆ ಬೇಕು ಆದ್ದರಿಂದ 9' ನೇರವಾಗಿ ಇದೆ ನಾನು ಇಲ್ಲಿ 9' ಅನ್ನು ಈ ದಿಕ್ಕಿನಲ್ಲಿ ಸೇರಿಸುತ್ತೇನೆ ಆದ್ದರಿಂದ ನೇರವಾಗಿ 9 'ಸಿಕ್ಕಿದೆ ಆದ್ದರಿಂದ ಯಾವುದೇ ತೊಂದರೆ ಇಲ್ಲ ತದನಂತರ ನಾನು 15" ಅನ್ನು ಹೊಂದಿರಬೇಕು ನಾನು ಏನು ಮಾಡಬಹುದೆಂದರೆ ನಾನು ಅದನ್ನು 18" ಮೈನಸ್ 3 " 18" Minus 3 " ಎಂದು ಉತ್ಪಾದಿಸಬಹುದು ನಾನು ಅದನ್ನು ಪೂರ್ಣಗೊಳಿಸಬಹುದು ಆದ್ದರಿಂದ ನಾನು ಒಂದೇ ದಿಕ್ಕಿನಲ್ಲಿ 18" ಅನ್ನು ಸೇರಿಸುತ್ತೇನೆ ಮತ್ತು ನಂತರ ನಾನು ಈ ದಿಕ್ಕಿನಲ್ಲಿ 3" ಅನ್ನು ಕಳೆಯುತ್ತೇನೆ ಆದ್ದರಿಂದ ಈಗ ನನಗೆ ಸಿಕ್ಕಿದ್ದು ಕೋನ ಅದು 33 ° 9' 15 " ಆದ್ದರಿಂದ ಇದು ಎಡಿಷನ್ ಮತ್ತು ಇದು ಸಬ್ಟ್ರಾಕ್ಷನ್ ಎಂದು ನೀವು ನೋಡಬಹುದು ನೀವು ಪಡೆಯಲು ಪ್ರಯತ್ನಿಸಿ ಮತ್ತು ಉತ್ತರವನ್ನು ಹೀಗೆ ಪಡೆಯಲಾಗಿದೆ ನಂತರ ನಾವು ಸ್ಪಿರಿಟ್ ಮಟ್ಟಕ್ಕೆ ಹೋಗುತ್ತೇವೆ ಸ್ಪಿರಿಟ್ ಮಟ್ಟವು ಒಂದು ಬೇಸಿಕ್ ಬಬಲ್ ಇನ್ಸ್ಟ್ರುಮೆಂಟ್ ಸ್ಪಿರಿಟ್ ಮಟ್ಟವು ನಿಮಗೆ ತಿಳಿದಿರುವಂತೆ ಕೋನ ಅಳತೆ ಸಾಧನವಾಗಿದೆ ಬಬಲ್ ಯಾವಾಗಲೂ ಚಲಿಸುತ್ತಿರುತ್ತದೆ ಆದ್ದರಿಂದ ಇದು ಈ ರೀತಿಯದ್ದಾಗಿದೆ ಇಲ್ಲಿ ಬಬಲ್ ಇದೆ ವರ್ಗೀಕರಣಗಳಿವೆ ಇದು ಬಬಲ್ ಅದು ಚಲಿಸುವ ಬಬಲ್ ಆಗಿದೆ ಮತ್ತು ಇಲ್ಲಿ ವರ್ಗೀಕರಣದ ಗಾಜಿನ ಕೊಳವೆ ಇದೆ ಆದ್ದರಿಂದ ಒಂದು ಸ್ಪಿರಿಟ್ ನಿಮಗೆ ತಿಳಿದಿರುವಂತೆ ಕೋನೀಯ ಅಳತೆ ಸಾಧನವಾಗಿದ್ದು ಇದರಲ್ಲಿ ಬಬಲ್ ಯಾವಾಗಲೂ ಗಾಜಿನ ಬಾಟಲಿಯ ಅತ್ಯುನ್ನತ ಸ್ಥಳಕ್ಕೆ ಚಲಿಸುತ್ತದೆ ತಳವನ್ನು ಉಲ್ಲೇಖ ಸಮತಲ ಎಂದು ಕರೆಯಲಾಗುತ್ತದೆ ಇದು ಉಲ್ಲೇಖ ಸಮತಲವಾಗಿದೆ ಯಂತ್ರದ ಭಾಗದ ಮೇಲಿದೆ ಇದರ ಚಪ್ಪಟೆತನದ ನೇರತೆಯನ್ನು ನಿರ್ಧರಿಸಬಹುದು ಆದ್ದರಿಂದ ಬಹುಶಃ ಅದು ಇಲ್ಲಿಯವರೆಗೆ ಬರಬಹುದು ಬೇಸ್ ಅಡ್ಡಲಾಗಿರುವಾಗ ಬಬಲ್ ವು ವರ್ಗೀಕರಣದ ಮಧ್ಯದಲ್ಲಿ ಇರುತ್ತದೆ ಸ್ಪಿರಿಟ್ ಮಟ್ಟದ ಕಾರ್ಯಕ್ಷಮತೆಯನ್ನು ಬಬಲ್ ಮತ್ತು ಎರಡು ಉಲ್ಲೇಖಗಳ ನಡುವಿನ ಜ್ಯಾಮಿತೀಯ ಸಂಬಂಧದಿಂದ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ಇವು ವಿವಿಧ ಸ್ಪಿರಿಟ್ ಮಟ್ಟಗಳಾಗಿವೆ ಅವು ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಮೊದಲ ಸ್ಪಿರಿಟ್ ಮಟ್ಟದ ಉಲ್ಲೇಖವು ಗುರುತ್ವಾಕರ್ಷಣೆಯ ಪರಿಣಾಮವಾಗಿದೆ ಮತ್ತು ಎರಡನೆಯದು ಬಬಲ್ ವಿರುದ್ಧದ ಪ್ರಮಾಣದ ಓದುವಿಕೆ ಆದ್ದರಿಂದ ಮೊದಲು ನಾವು ಅದನ್ನು ಸಮತಟ್ಟಾದ ಮೇಲ್ಮೈಗೆ ವಿರುದ್ಧವಾಗಿ ಇಡಲು ಪ್ರಯತ್ನಿಸುತ್ತೇವೆ ಕೋನವನ್ನು ಅಳೆಯಿರಿ ಮತ್ತು ನಂತರ ಓದುವಿಕೆಯನ್ನು ತೆಗೆದುಕೊಳ್ಳಿರಿ ಕ್ಲಿನೋಮೀಟರ್ ಎನ್ನುವುದು ಸ್ಪಿರಿಟ್ ಮಟ್ಟದ ಒಂದು ವಿಶೇಷ ಪ್ರಕರಣವಾಗಿದೆ ಏಕೆಂದರೆ ಸಾಮಾನ್ಯವಾಗಿ ಸ್ಪಿರಿಟ್ ಮಟ್ಟದಲ್ಲಿ ಏನಾಗುತ್ತದೆ ಅಂದರೆ ನೀವು ಯಾವಾಗಲೂ ಸಣ್ಣ ಆಂಗಲ್ ನ್ನು ಹೊಂದಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಇದು ಈ ರೀತಿಯಾಗಿರುತ್ತದೆ ಮತ್ತು ಇದು 0 ಬಿಂದುವಾಗಿರುತ್ತದೆ ನೀವು ಗರಿಷ್ಠ 10 ಡಿಗ್ರಿಗಳನ್ನು ಹೊಂದಿರುತ್ತೀರಿ ಮತ್ತು ಈ ಭಾಗದಲ್ಲಿ ನೀವು 10 ಡಿಗ್ರಿಗಳನ್ನು ಹೊಂದಿರುತ್ತೀರಿ ನೀವು ಹೊಂದಿರುವ ಗರಿಷ್ಠ ವರ್ಗೀಕರಣಗಳು ಇವು ನೀವು ತುಂಬಾ ದೊಡ್ಡ ಪ್ರದೇಶವನ್ನು ಅಳೆಯಲು ಬಯಸಿದರೆ ನಂತರ ನೀವು ಸ್ಪಿರಿಟ್ ಮಟ್ಟವನ್ನು ಬಳಸಲಾಗುವುದಿಲ್ಲ ಆದ್ದರಿಂದ ಈ ಕ್ಲಿನೋಮೀಟರ್ ಫ್ರೇಮ್ನಲ್ಲಿ ಜೋಡಿಸಲಾದ ಮಟ್ಟವನ್ನು ಒಳಗೊಂಡಿರುತ್ತದೆ ಇದರಿಂದಾಗಿ ಫ್ರೇಮ್ ಅನ್ನು ಸಮತಲ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಪೇಕ್ಷಿತ ಕೋನದಲ್ಲಿ ಪ್ರಾರಂಭ ಮಾಡಬಹುದು ಆದ್ದರಿಂದ ಇಲ್ಲಿ ನಿಖರತೆಯು 1 ನಿಮಿಷದವರೆಗೆ ಹೋಗಬಹುದು ಆದ್ದರಿಂದ ಮೇಲ್ಮೈಗಳ ನೇರತೆ ಚಪ್ಪಟೆತನವನ್ನು ನಿರ್ಧರಿಸಲು ಬಳಸಲಾಗುತ್ತದೆ ಜಿಗ್ ಬೋರಿಂಗ್ ಯಂತ್ರದ ಇನ್ಕ್ಲಿನ್ ಏಬಲ್ ಟೇಬಲ್ಸ್ ಗಳನ್ನು ಹೊಂದಿಸಲು ಮತ್ತು ಯಂತ್ರಕ್ಕಾಗಿ ಮೇಲ್ಮೈ ಗ್ರೈಂಡಿಂಗ್ನಲ್ಲಿ ಕೋನೀಯ ಜಾಬ್ ಗಳ ತಯಾರಿಕೆಯಲ್ಲಿ ಸಹ ಬಳಸಲಾಗುತ್ತದೆ ಆದ್ದರಿಂದ ನಾವು ಈ ಕ್ಲಿನೋಮೀಟರ್ ಅನ್ನು ಬಳಸುತ್ತೇವೆ ಆದ್ದರಿಂದ ನೀವು ಅದನ್ನು ನೋಡಿದ ಹಾಗೆ ಇಲ್ಲಿ ನಾವು ಬೆವೆಲ್ ಪ್ರೊಟ್ರಾಕ್ಟರ್ನಂತೆ ಕೋನ ಲಾಕ್ ಅನ್ನು ಬದಲಾಯಿಸಲು ಪ್ರಯತ್ನಿಸಬಹುದು ಇಲ್ಲಿ ಒಂದು ಕೋನವಿದೆ ಮತ್ತು ಇಲ್ಲಿ ಉಪ ವಿಭಾಗವಿದೆ ಆದ್ದರಿಂದ ನೀವು ಬೇಸ್ ಕೋನವನ್ನು ತದನಂತರ ಒಂದು ನಿಮಿಷವನ್ನು ಇಲ್ಲಿಂದ ಪಡೆಯಬಹುದು ಆದ್ದರಿಂದ ದೊಡ್ಡ ಕೋನಕ್ಕೆ ಇದು ಹೆಚ್ಚು ನಿಖರವಾಗಿದೆ ನಾವು ಈ ಕ್ಲಿನೋಮೀಟರ್ಗಳನ್ನು ಬಳಸುತ್ತೇವೆ ಚರ್ಚೆಯ ಮುಂದಿನ ವಿಷಯವು ಆಟೋಕಾಲಿಮೇಟರ್ ಆಗಲಿದೆ ಆದ್ದರಿಂದ ಆಟೋಕಾಲಿಮೇಟರ್ ಎನ್ನುವುದು ಆಪ್ಟಿಕಲ್ ಸಾಧನವಾಗಿದ್ದು ಸಣ್ಣ ಕೋನಗಳನ್ನು ಹೆಚ್ಚಿನ ನಿಖರತೆಗೆ ಅಳೆಯಲು ಬಳಸಲಾಗುತ್ತದೆ ಇಲ್ಲಿಯವರೆಗೆ ನಾವು ಡಿಗ್ರಿ ಅಳತೆ ಮಾಡುತ್ತಿದ್ದೆವು ನಂತರ ನಾವು ನಿಮಿಷಕ್ಕೆ ಹೋದೆವು ಮತ್ತು ನಂತರ ನಾವು ಸೆಕೆಂಡ್Second's ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನೀವು ಸೆಕೆಂಡ್ ಮತ್ತು ನಿಮಿಷದ ಮಟ್ಟದಲ್ಲಿ ಹೆಚ್ಚು ಸೂಕ್ಷ್ಮವಾಗಿರಲು ಬಯಸಿದರೆ ನಾವು ಯಾವಾಗಲೂ ಆಟೋಕಾಲಿಮೇಟರ್ ಅನ್ನು ಬಳಸುತ್ತೇವೆ ಆಟೋಕಾಲಿಮೇಟರ್ ನಿಖರವಾದ ಜೋಡಣೆ ಕೋನೀಯ ಚಲನೆಯನ್ನು ಕಡಿತಗೊಳಿಸುವುದು ಕೋನ ಮಾನದಂಡಗಳ ಪರಿಶೀಲನೆ ಮತ್ತು ದೀರ್ಘಕಾಲದವರೆಗೆ ಕೋನೀಯ ಮೇಲ್ವಿಚಾರಣೆಯನ್ನು ಒಳಗೊಂಡಂತೆ ವಿವಿಧ ರೀತಿಯ ಅನ್ವಯಿಕೆಗಳನ್ನು ಹೊಂದಿದೆ ಆದ್ದರಿಂದ ನಾನು ಆಟೋ ಕೊಲಿಮೇಟರ್ ಎಂದು ಹೇಳಿದಾಗ ತಕ್ಷಣ ನಾನು ಕೊಲಿಮೇಟ್ ಎಂದು ಹೇಳುತ್ತೇನೆ ಆದ್ದರಿಂದ ಅದು ಬೆಳಕಾಗಿರಬೇಕು ಆದ್ದರಿಂದ ಆಟೋಕಾಲಿಮೇಟರ್ನಲ್ಲಿ ನಾವು ಕೊಲಿಮೇಟೆಡ್ ಬೆಳಕಿನ ಕಿರಣವನ್ನು ಬಳಸುತ್ತೇವೆ ಪ್ರತಿಫಲನವನ್ನು ಬಳಸಲಾಗುತ್ತದೆ ಇದು ಆಟೋಕಾಲಿಮೇಟರ್ ಆಗಿದೆ ನಾವು ಏನು ಮಾಡಬೇಕೆಂದರೆ ನಾವು ದೀಪಗಳನ್ನು ಬೆಳಗಿಸಲು ಪ್ರಯತ್ನಿಸುತ್ತೇವೆ ಇದು ಕಿರಣದ ಸ್ಪ್ಲಿಟರ್ ಆದ್ದರಿಂದ ಅದು ವಸ್ತುವಿನ ಮೇಲೆ ಅಥವಾ ಉಲ್ಲೇಖದಲ್ಲಿ ಬಡಿಯುತ್ತದೆ ಮತ್ತು ನಂತರ ಮತ್ತೆ ಪ್ರಕ್ಷೇಪಿಸಲಾಗುತ್ತದೆ ಇದನ್ನು ಪುನರ್ನಿರ್ಮಿಸಲಾಗುತ್ತದೆ ನಾವು ಅದನ್ನು ಐ ಪೀಸ್ ಸಾಧನದ ಮೂಲಕ ನೋಡುತ್ತೇವೆ ಐ ಪೀಸ್ ಸಾಧನದ ಮೊದಲು ನಿಮ್ಮ ಬಳಿ ಇರುವುದು ಅಡ್ಡ ತಂತಿ ಮತ್ತು ನಂತರ ಇದು ಪ್ರೊಜೆಕ್ಟರ್ ಮತ್ತು ಇದು ಪ್ರತಿಫಲಕ ಆಗಿದೆ ಆದ್ದರಿಂದ ಬೆಳಕು ಇಲ್ಲಿಂದ ಬರುತ್ತದೆ ಕಿರಣದ ಸ್ಪ್ಲಿಟರ್ಗೆ ಹೋಗುತ್ತದೆ ಅದು ಬೆಳಕನ್ನು ವಿಭಜಿಸುತ್ತದೆ ಮತ್ತು ಅದರಲ್ಲಿ ಅರ್ಧದಷ್ಟು ಈ ರೀತಿ ಹೋಗುತ್ತದೆ ಮತ್ತು ಅದು ಮೇಲ್ಮೈಯಲ್ಲಿ ಬೀಳುತ್ತದೆ ಪ್ರಯತ್ನಿಸುತ್ತದೆ ತದನಂತರ ಅದು ಹಿಂತಿರುಗುತ್ತದೆ ಅವು ಪುನರ್ನಿರ್ಮಿಸಲ್ಪಡುತ್ತವೆ ಮತ್ತು ನೀವು ಅದನ್ನು ಐ ಪೀಸ್ ಸಾಧನದಲ್ಲಿ ನೋಡಬಹುದು ಇಲ್ಲಿ ನೀವು ಅಡ್ಡ ತಂತಿಯನ್ನು ಹೊಂದಿರುತ್ತೀರಿ ಅದು ಕಂಡುಬರುತ್ತದೆ ಆದ್ದರಿಂದ ನೀವು ಅದನ್ನು ಸ್ಪಷ್ಟವಾಗಿ ನೋಡಿದರೆ y ಕೇಂದ್ರದಿಂದ ಒಂದು ಮೂಲೆಯಲ್ಲಿ ಸ್ಥಳಾಂತರಗೊಳ್ಳುತ್ತಿರುವುದನ್ನು ನೀವು ನೋಡುತ್ತೀರಿ ಮತ್ತು y ಈ ಸ್ಥಳಾಂತರ ಈ ಸ್ಥಳಾಂತರವು ಏಕೆಂದರೆ ವರ್ಕ್ ಪೀಸ್ ನ ಮೇಲೆ ಇರಿಸಲಾಗಿರುವ ರೆಫರೆನ್ಸ್ ಪ್ಲೇಟ್ ಅಥವಾ ಕನ್ನಡಿ ಇದು ವರ್ಕ್ ಪೀಸ್ ಇದು ಒಂದು ಕೋನದಲ್ಲಿದೆ ಆದ್ದರಿಂದ ಪ್ರತಿಬಿಂಬವು ಸಂಭವಿಸುತ್ತದೆ ಆದ್ದರಿಂದ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ಇದೆ ಇದು ಡೆಲ್ಟಾ y Δy ಇದನ್ನು ಸ್ಥಳಾಂತರದ ದೃಷ್ಟಿಯಿಂದ ಕೋನವನ್ನು ಅಳೆಯಲು ಬಳಸಲಾಗುತ್ತದೆ ನಾವು ಅದನ್ನು ಪಡೆಯಲು ಪ್ರಯತ್ನಿಸಬಹುದು ಆದ್ದರಿಂದ ಆಟೋಕಾಲಿಮೇಟರ್ ಬಳಸಿ ಬಹಳ ಸಣ್ಣ ಕೋನಗಳನ್ನು ಅಳೆಯಬಹುದು ಬಾಹ್ಯ ಪ್ರತಿಬಿಂಬವನ್ನು ಪ್ರತಿಬಿಂಬಿಸುವ ಪ್ರತಿಫಲಕವು ಎಲ್ಲ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಮತ್ತು ಫೋಟೋ ಡಿಟೆಕ್ಟರ್ ಪತ್ತೆ ಮಾಡುತ್ತದೆ ಆಟೋಕಾಲಿಮೇಟರ್ ಹೊರಸೂಸುವ ಕಿರಣ ಮತ್ತು ಪ್ರತಿಫಲಿತ ಕಿರಣದ ನಡುವಿನ ಡೀವಿಯೇಷನ್ ಅನ್ನು ಅಳೆಯುತ್ತದೆ ಕೋನವನ್ನು ಅಳೆಯಲು ದೀಪಗಳ ಆಟೋಕಾಲಿಮೇಟರ್ ಬಳಸುವುದರಿಂದ ನಾವು ಅದನ್ನು ಬಹಳ ದೂರದವರೆಗೆ ಪರೀಕ್ಷಿಸಬಹುದು ಮತ್ತು ಉತ್ತರವನ್ನು ಪಡೆಯಲು ಪ್ರಯತ್ನಿಸಬಹುದು